ಸ್ವಾಗತ ಮುಂದಿನ ಚರ್ಚೆಯ ವಿಷಯ ಒತ್ತಡ ಮಾಪನ ಆಗಿರುತ್ತದೆ ನಾನು ನಿಮಗೆ ಈ ಹಿಂದೆ ಹೇಳಿದಂತೆ ಉತ್ಪಾದನೆಯಲ್ಲಿ 3 ಮಾನದಂಡಗಳಿವೆ ಒಂದು ತಾಪಮಾನ ಅದನ್ನು ಈಗಾಗಲೇ ನಾವು ಪೂರ್ಣಗೊಳಿಸಿದ್ದೇವೆ ಮತ್ತು ಮುಂದಿನದು ಒತ್ತಡ ಆದ್ದರಿಂದ ಒತ್ತಡವು ಒಂದು ಪ್ರಮುಖ ಮಾನದಂಡವಾಗಿದೆ ನೀವು ಒತ್ತಡದೊಂದಿಗೆ ಆಡಲು ಪ್ರಾರಂಭಿಸಿದರೆ ಯಾವುದೇ ಉತ್ಪಾದನಾ ಪ್ರಕ್ರಿಯೆಯ ಕಾರ್ಯಕ್ಷಮತೆಯು ಬದಲಾಗಬಹುದು ಮತ್ತು ಒತ್ತಡಮಾಪನವು ಸಹ ಬಹಳ ಮುಖ್ಯವಾಗಿರುತ್ತದೆ ಉದಾಹರಣೆಗೆ ಇಂದು ನಾವು ಬಹಳಷ್ಟು ವಿಲಕ್ಷಣ ವಸ್ತುಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದೇವೆ ಈ ವಿಲಕ್ಷಣ ವಸ್ತುಗಳು ಯಂತ್ರಕ್ಕೆ ಬಹಳ ಕಠಿಣವಾದ ಗುಣಲಕ್ಷಣಗಳನ್ನು ಹೊಂದಿವೆ ಆದ್ದರಿಂದ ನೀವು ಕಾಂಪೊನೆಂಟ್ ಅನ್ನು ಯಂತ್ರಮಾಡಲು ಪ್ರಯತ್ನಿಸಲು ಬಯಸಿದರೆ ಅಥವಾ ಕಾಂಪೊನೆಂಟ್ ಅನ್ನು ಅಳೆಯಲು ನೀವು ಪ್ರಯತ್ನಿಸಲು ಬಯಸಿದರೆ ಕಾಂಪೊನೆಂಟ್ ಪ್ರತಿಕ್ರಿಯೆ ಏನೇ ಇರಲಿ ಒತ್ತಡದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸರಿನಾ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಒತ್ತಡದ ಅಳತೆಗಳು ಮಾನೋಮೀಟರ್ ಗಳ ವಿಧಗಳು ಟ್ರಾನ್ಸ್ ಡ್ಯೂಸರ್ ನ ವಿಧಗಳು ಗೇಜಗಳ ವಿಧಗಳು ವ್ಯಾಕ್ಯೂಮ್ನ ಅಳತೆಯನ್ನು ಒಳಗೊಳ್ಳಬಯಸುತ್ತೇವೆ ಇವು ಅತ್ಯಂತ ಪ್ರಮುಖವಾದದ್ದು ಫ್ಲೂಯಿಡ್ ಹರಿವಿನ ಅಳತೆಗಳು ನಂತರ ಪೈಪ್ ಗಳಲ್ಲಿ ಮತ್ತು ಓರಿಫೈಸ್ ಗಳಲ್ಲಿ ರೋಟಾಮೀಟರ್ ಗಳಲ್ಲಿ ಮತ್ತು ಟರ್ಬೈನ್ ಮೀಟರ್ ಗಳಲ್ಲಿ ಹರಿಯುತ್ತದೆ ಮತ್ತು ಕೊನೆಯದು ಯಾವುದಾಗಿರುತ್ತದೆ ಎಂದರೆ ವೇಗದ ಅಳತೆಗಳು ಒತ್ತಡದ ಅಳತೆ ಒತ್ತಡವು ಸಾಮಾನ್ಯವಾಗಿ ಒಂದು ಫ್ಲೂಯಿಡ್ ಅಥವಾ ಯೂನಿಟ್ ಪ್ರದೇಶದ ಮಾಧ್ಯಮದಿಂದ ಪ್ರಯೋಗಿಸಲ್ಪಟ್ಟ ಬಲ ಮಾಪನ ಸಾಧನಗಳು ಸಾಮಾನ್ಯವಾಗಿ ಒಂದು ಡಿಫರೆನ್ಷಿಯಲ್ ಒತ್ತಡವನ್ನು ಪ್ರತಿರೋಧಿಸುತ್ತದೆ ಉದಾಹರಣೆಗೆ ಗೇಜ್ ಒತ್ತಡ ನಂತರ ಗೇಜ್ ಒತ್ತಡ ಎಂದರೇನು ಎಂಬುದನ್ನು ನಾವು ನೋಡುತ್ತೇವೆ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಟ್ಟ ಬಲವನ್ನು ಸಹ ಒತ್ತಡವೆಂದು ವ್ಯಾಖ್ಯಾನಿಸಲಾಗುತ್ತದೆ ದ್ರವ ಅನಿಲ ಅಥವಾ ಘನ ದಿಂದಲೂ ಒತ್ತಡವನ್ನು ಹೇರಬಹುದು ಆದ್ದರಿಂದ ಇದು ಒತ್ತಡದ ವ್ಯಾಖ್ಯಾನ ಒತ್ತಡವು ಪ್ರತಿ ಏಕಮಾನ ಪ್ರದೇಶಕ್ಕೆ ಪ್ರಯೋಗಿಸಲ್ಪಟ್ಟ ಬಲವಲ್ಲದೆ ಬೇರೇನೂ ಅಲ್ಲ ಈ ಕೆಳಗಿನ ಕಾರಣಗಳಿಂದಾಗಿ ಒತ್ತಡದ ಅಳತೆ ಮುಖ್ಯವಾಗುತ್ತದೆ 1 ಇದು ವ್ಯವಸ್ಥೆಯನ್ನು ವಿವರಿಸುವ ಪ್ರಮಾಣವಾಗಿದೆ ಇದು ಒಂದು ಗಮನಾರ್ಹ ಪ್ರಕ್ರಿಯೆಯ ನಿಯತಾಂಕವಾಗಿದೆ 3 ಅನೇಕ ಬಾರಿ ಒತ್ತಡದ ವ್ಯತ್ಯಾಸವನ್ನು ಒಂದು ಹರಿವಿನ ದರವನ್ನು ಅಳೆಯುವ ಸಾಧನವಾಗಿ ಬಳಸಲಾಗುತ್ತದೆ ಈ ಕೆಳಗಿನ ನಾಲ್ಕು ಮೂಲ ಕೌಶಲ್ಯಗಳನ್ನುskill's ಒತ್ತಡ ಮಾಪನದಲ್ಲಿ ಬಳಸಲಾಗುತ್ತದೆ ಒಂದು ಗೇಜ್ ಪ್ರೆಷರ್ ಟೋಟಲ್ ಪ್ರೆಷರ್ ಡಿಫರೆನ್ಷಿಯಲ್ ಪ್ರೆಷರ್ ಮತ್ತು ಅಬ್ಸಲ್ಯೂಟ್ ಪ್ರೆಷರ್ ಗೇಜ್ ಪ್ರೆಷರ್ ಅನ್ನು ಸ್ಥಳೀಯ ಅತ್ಮೋಸ್ಫೇರಿಕ್ ಪ್ರೆಷರ್ ಗಿಂತ ಮೇಲೆ ಅಳೆಯಲಾಗುತ್ತದೆ ಅಂದರೆ ಗೇಜ್ ಒತ್ತಡ ಉದಾಹರಣೆಗೆ ನೀವು ಒಂದು ಗೇಜ್ ಅನ್ನು ಹಾಕಿ ನಂತರ ಒತ್ತಡವನ್ನು ಅಳೆಯಲು ಪ್ರಯತ್ನಿಸುವಿರಿ ಆಗ ಇದು ಸ್ಥಳೀಯ ಅತ್ಮೋಸ್ಫೇರಿಕ್ ಪ್ರೆಷರ್ ಗಿಂತ ಮೇಲಿರುತ್ತದೆ Total absolute pressure Atmospheric pressure Gauge Pressure ಟೋಟಲ್ ಅಬ್ಸಲ್ಯೂಟ್ ಪ್ರೆಷರ್ ಅತ್ಮೋಸ್ಫೇರಿಕ್ ಪ್ರೆಷರ್ ಗೇಜ್ ಪ್ರೆಷರ್ ಎರಡು ಬಿಂದುಗಳ ನಡುವಿನ ಒತ್ತಡದ ವ್ಯತ್ಯಾಸವೇ ಡಿಫರೆನ್ಷಿಯಲ್ ಪ್ರೆಶರ್ ಒಂದು ವ್ಯಾಕ್ಯೂಮ್ ನನ್ನು ಈ ಕೆಳಗಿನ ಸಂಬಂಧದಿಂದ ವ್ಯಾಖ್ಯಾನಿಸಲಾಗಿದೆ Vacuum Atmospheric pressure - Absolute pressure ವ್ಯಾಕ್ಯೂಮ್ ಅತ್ಮೋಸ್ಫೇರಿಕ್ ಪ್ರೆಷರ್ ಅಬ್ಸಲ್ಯೂಟ್ ಪ್ರೆಷರ್ ಅಬ್ಸಲ್ಯೂಟ್ ಪ್ರೆಷರ್ ಅನ್ನು ಟೋಟಲ್ ವ್ಯಾಕ್ಯೂಮ್ ಅಥವಾ ಜೀರೋ ಅಬ್ಸಲ್ಯೂಟ್ ಗಿಂತ ಮೇಲೆ ಅಳೆಯಲಾಗುತ್ತದೆ ಜೀರೋ ಅಬ್ಸಲ್ಯೂಟ್ ಸಂಪೂರ್ಣ ಒತ್ತಡದ ಕೊರತೆಯನ್ನು ಪ್ರತಿನಿಧಿಸುತ್ತದೆ ಅದು ಅಬ್ಸಲ್ಯೂಟ್ ಪ್ರೆಶರ್ ಅಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಇದನ್ನು ರೇಖಾಚಿತ್ರದಲ್ಲಿ ಹಾಕೋಣ ಆದ್ದರಿಂದ ಇದು ಒಂದು ಪರಿಪೂರ್ಣ ವ್ಯಾಕ್ಯೂಮ್ ಇದು ಸಿಸ್ಟಂ ಒತ್ತಡ ಇದು ನಾನು A ಎಂದು ಬರೆಯುತ್ತಿದ್ದೇನೆ ಮತ್ತು ನಂತರ ನಾನು ಅದನ್ನು B ಎಂದು ಬರೆಯುತ್ತೇನೆ A ಎಂಬುದು ಸ್ಟ್ಯಾಂಡರ್ಡ್ ಅತ್ಮೋಸ್ಫೇರಿಕ್ ಪ್ರೆಷರ್ ಅಲ್ಲದೆ ಬೇರೇನೂ ಅಲ್ಲ ಮತ್ತು B ಎಂಬುದು ಸ್ಥಳೀಯ ಉಲ್ಲೇಖದ ಒತ್ತಡವಲ್ಲದೆ ಬೇರೇನೂ ಅಲ್ಲ ಇದನ್ನು ವ್ಯವಸ್ಥೆಯ ಅಬ್ಸಲ್ಯೂಟ್ ಪ್ರೆಶರ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಅಬ್ಸಲ್ಯೂಟ್ ರೆಫರೆನ್ಸ್ ಪ್ರೆಶರ್ ಎಂದು ಕರೆಯಲಾಗುತ್ತದೆ ಈ ಎರಡರ ನಡುವಿನ ವ್ಯತ್ಯಾಸವನ್ನು ಗೇಜ್ ಸಿಸ್ಟಮ್ ಪ್ರೆಶರ್ ಎಂದು ಕರೆಯಲಾಗುತ್ತದೆ System Pressure Absolute Pressure of system- Absolute Reference pressure ಸಿಸ್ಟಂ ಪ್ರೆಶರ್ ಸಿಸ್ಟಮ್ ಅಬ್ಸಲ್ಯೂಟ್ ಪ್ರೆಶರ್ ಅಬ್ಸಲ್ಯೂಟ್ ರೆಫರೆನ್ಸ್ ಪ್ರೆಶರ್ ಆದ್ದರಿಂದ ಮೌಲ್ಯಗಳನ್ನು ಹಾಕೋಣ ಇದು 101 325 KPa abs ಅಥವಾ ಇದನ್ನು 760 ಮಿಲಿಮೀಟರ್ Hg abs ಆದ್ದರಿಂದ ನಾವು ಹಿಂದಿನ ವಿಷಯದಲ್ಲಿ ಏನನ್ನು ವಿವರಿಸಿದ್ದೇವು ಎಂದರೆ 4 ಒತ್ತಡಗಳು ಅವುಗಳೆಂದರೆ ಗೇಜ್ ಪ್ರೆಶರ್ ಟೋಟಲ್ ಪ್ರೆಶರ್ ಡಿಫರೆನ್ಷಿಯಲ್ ಪ್ರೆಶರ್ ಮತ್ತು ಅಬ್ಸಲ್ಯೂಟ್ ಪ್ರೆಶರ್ ಗೇಜ್ ಪ್ರೆಶರ್ ಅತ್ಮೋಸ್ಫೇರಿಕ್ ಪ್ರೆಷರ್ ಗಿಂತ ಹೆಚ್ಚಾಗಿದ್ದು ಟೋಟಲ್ ಪ್ರೆಶರ್ ಅತ್ಮೋಸ್ಫೇರಿಕ್ ಮತ್ತು ಗೇಜ್ ಪ್ರೆಶರ್ ಗಳ ಒಟ್ಟು ಮೊತ್ತವಾಗಿದೆ Differential pressure Atmospheric pressure - Absolute pressure ಡಿಫರೆನ್ಷಿಯಲ್ ಪ್ರೆಶರ್ ಅತ್ಮೋಸ್ಫೇರಿಕ್ ಪ್ರೆಷರ್ ಅಬ್ಸಲ್ಯೂಟ್ ಪ್ರೆಶರ್ ಅಬ್ಸಲ್ಯೂಟ್ ಒತ್ತಡ ಎಂದರೇನು ಅದು ಒಟ್ಟು ವ್ಯಾಕ್ಯೂಮ್ ಅಥವಾ ಶೂನ್ಯ ಅಬ್ಸಲ್ಯೂಟ್ ಗಿಂತ ಮೇಲೆ ಅಳೆಯಲಾಗುತ್ತದೆ ಶೂನ್ಯ ಅಬ್ಸಲ್ಯೂಟ್ ಒಟ್ಟು ಒತ್ತಡದ ಕೊರತೆಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ನಾವು ಈ ಚಿತ್ರದಲ್ಲಿ ಇದನ್ನೇ ನಿರೂಪಿಸಿದ್ದೇವೆ ಆದ್ದರಿಂದ ಒತ್ತಡವನ್ನು ಅಳೆಯಲು ಒತ್ತಡವನ್ನು ಅಳೆಯಲು ಅತ್ಯಂತ ಪ್ರಾಚೀನ ಸಾಧನವೆಂದರೆ ಅದು ಮಾನೋಮೀಟರ್ ಒತ್ತಡ ಮಾಪನಕ್ಕಾಗಿ ಮಾನೊಮೀಟರ್ ಗಳನ್ನು ಕೆಲವೊಮ್ಮೆ ಪ್ರಾಥಮಿಕ ಮಾನದಂಡಗಳಾಗಿ ಬಳಸಲಾಗುತ್ತದೆ ಪ್ರಾಥಮಿಕ ಮಾನದಂಡಗಳಿಗೆ ಅಗತ್ಯವಿರುವ ನಿಖರತೆಯನ್ನು ಸಾಧಿಸಲು ಫ್ಲೂಯಿಡ್ ಕಂಪ್ರೆಸಿಬಿಲ್ಟಿ ಕ್ಯಾಪಿಲರಿಯ ಪರಿಣಾಮಗಳು ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವ್ಯತ್ಯಾಸಗಳನ್ನು ಸರಿದೂಗಿಸುವುದಕ್ಕೆ ಅತ್ಯಗತ್ಯವಾಗಿದೆ ಮುಂದಿನದು ಒಂದು ಮಾನೋಮೀಟರ್ನಲ್ಲಿ ತುಂಬಿದ ಫ್ಲೂಯಿಡ್ ವಿಸ್ತರಣೆಯು ಅವುಗಳ ಸಾಂದ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಪ್ರತಿಯಾಗಿ ರೀಡ್ ಔಟ್ ಸ್ಕೇಲ್ ನ ಥರ್ಮಲ್ ವಿಸ್ತರಣೆಯು ಮಾಪನದ ನಿಖರತೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ಅಂಶವನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಮಾನೋಮೀಟರ್ಗಳ ಪ್ರಮುಖ ಅನಾನುಕೂಲತೆಗಳು 1 ಭರ್ತಿ ಮಾಡುವ ಫ್ಲೂಯಿಡ್ಸ್ ಹೆಚ್ಚಿನ ವ್ಯಾಕ್ಯೂಮ್ ಅಥವಾ ಉಷ್ಣತೆಯಲ್ಲಿ ಆವಿಯಾಗಬಹುದು ಪಾದರಸವು ಆವಿಯಾಗಲಾರಂಭಿಸಿದಾಗ ಪಾದರಸದ ವಿಷತ್ವವು ಬಹಳ ಮುಖ್ಯವಾಗಿರುತ್ತದೆ ಕಡಿಮೆ ಒತ್ತಡ ಮತ್ತು ಅಧಿಕ ತಾಪಮಾನ ಪರಿಸ್ಥಿತಿಗಳಲ್ಲಿ ಫ್ಲೂಯಿಡ್ ಥರ್ಮಲ್ ವಿಸ್ತರಣೆ ಮತ್ತು ಆವಿಯಾಗುವಿಕೆ ಇವು ಮಾನೋಮೀಟರ್ ಅನ್ನು ಬಳಸಲು ಕಷ್ಟವಾಗುವಂತೆ ಮಾಡುವ ಕೆಲವು ಪ್ರಮುಖ ಅಂಶಗಳಾಗಿವೆ ಆದ್ದರಿಂದ ಇದು ಒಂದು ವಿಶಿಷ್ಟ ಕೈಗಾರಿಕಾ U ಟ್ಯೂಬ್ ಮಾನೋಮೀಟರ್ ನೀವು ಒತ್ತಡ 1 ಅನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಒತ್ತಡ 2 ಅನ್ನು ಹೊಂದಿದ್ದೀರಿ ಹಾಗೂ ಅದನ್ನು ಅನ್ವಯಿಸಿದ್ದೀರಿ ಆದ್ದರಿಂದ ಇಲ್ಲಿ ಟ್ಯೂಬ್ನ ಅಡ್ಡ ವಿಭಾಗದ ವಿಸ್ತೀರ್ಣವು A1 ಅಥವಾ ಕಂಟೇನರ್ ನ ಅಡ್ಡ ವಿಭಾಗದ ವಿಸ್ತೀರ್ಣವು A2 ಆಗಿದೆ ಹಾಗಾಗಿ A1 ಚಿಕ್ಕದಾಗಿದೆ ಮತ್ತು A2 ದೊಡ್ಡದಾಗಿದೆ P1 ಮತ್ತು P2 ಗಳು ಒತ್ತಡಗಳಾಗಿವೆ ಮತ್ತು ಇದು ಈ ಹಂತದಿಂದ ಆ ಹಂತದವರೆಗೆ ಇದೆ ಈ ಎರಡು ಹಂತಗಳ ನಡುವಿನ ವ್ಯತ್ಯಾಸವನ್ನು H ಎಂದು ಕರೆಯಲಾಗುತ್ತದೆ ಒಂದು ಹಂತವು 0 ಹಂತವೆಂದು ಕರೆಯಲ್ಪಡುತ್ತದೆ ಆದ್ದರಿಂದ 0 ಹಂತ ಮತ್ತು ಇದರ ಕೆಳಗಿನ ನಡುವಿನ ವ್ಯತ್ಯಾಸ ಆದ್ದರಿಂದ ನಾನು ಇದನ್ನು ಒಂದನೇ ಸಿಲಿಂಡರ್ ಎಂದು ಕರೆಯೋಣ ಮತ್ತು ಇದನ್ನು ನಾನು 2ನೇ ಸಿಲಿಂಡರ್ ಗೆ ಸಂಪರ್ಕಿತ ಎಂದು ಕರೆಯುತ್ತೇನೆ H ಎಂಬುದು ಹೆಡ್ ಸರಿನಾ 1ನೇ ಸಿಲಿಂಡರ್ 2ನೇ ಸಿಲಿಂಡರ್ ಪಾದರಸದ ಮಟ್ಟವು ಒಂದು ಬಿಂದುವಿಗೆ ಹೋಗುತ್ತದೆ ಬಹುಶಃ ನಾವು ಅದನ್ನು D ಎಂದು ಹೆಸರಿಸುತ್ತೇವೆ ಇಲ್ಲಿ ಅದು C ಬಿಂದುವಿಗೆ ಹೋಗುತ್ತದೆ ಆದ್ದರಿಂದ ಇದು ಪಾದರಸದ ಮಟ್ಟವಾಗಿದೆ ಆದ್ದರಿಂದ ಇಲ್ಲಿ C ಮತ್ತು D ನಡುವೆ ಗಮನಿಸಲು 3 ಅಂಶಗಳಿವೆ ಒಂದು C ಇರುವ ಮಟ್ಟ C ಮತ್ತು D ನಡುವಿನ ವ್ಯತ್ಯಾಸವನ್ನು H ಎಂದು ಕರೆಯಲಾಗುತ್ತದೆ c ಮತ್ತು 0 ಹಂತದ ನಡುವಿನ ವ್ಯತ್ಯಾಸವನ್ನು ನಾವು d ಎಂದು ಕರೆಯುತ್ತೇವೆ 0 ಹಂತ ಮತ್ತು D ನಡುವಿನ ವ್ಯತ್ಯಾಸವನ್ನು H ಎಂದು ಕರೆಯಲಾಗುತ್ತದೆ ಸರಿನಾ ಆದ್ದರಿಂದ ಗಮನಿಸಬೇಕಾದ ಪ್ರಮುಖ ಅಂಶಗಳೆಂದರೆ H d ಮತ್ತು h ಇದರ ನಡುವೆ ಒಂದು ಬಿಂದುವನ್ನು 0 ಲೆವೆಲ್ ಎಂದು ಕರೆಯಲಾಗುತ್ತದೆ ಕೈಗಾರಿಕಾ ಅನ್ವಯಿಕೆಗಾಗಿ ಹೆಚ್ಚಿನ ಒತ್ತಡವನ್ನು ಅಳೆಯಲು ಸುಧಾರಿತ U ಟ್ಯೂಬ್ ಮಾನೋಮೀಟರ್ ಅನ್ನು ಬಳಸಲಾಗುತ್ತದೆ ಈ ರೀತಿಯ ಮಾನೋಮೀಟರ್ 2 ಲಿಂಬ್ಗಳನ್ನು ಒಳಗೊಂಡಿದೆ ಸಾಮಾನ್ಯವಾಗಿ ಅದು ಸ್ಟೀಲ್ ನಿಂದ ಮಾಡಲ್ಪಟ್ಟಿರುತ್ತದೆ ಅಲ್ಲಿ ಒಂದು ಲಿಂಬ್ ನ ವ್ಯಾಸವು ಇನ್ನೊಂದಕ್ಕಿಂತ ಹೆಚ್ಚು ಹೊಂದಿದೆ ಇದನ್ನೇ ನಾವು ಇಲ್ಲಿ ವಿವರಿಸಿದ್ದೇವೆ ಇದು ಕೈಗಾರಿಕಾ ಪ್ರಕಾರವಾಗಿದ್ದು ಈಗಲೂ ಸಹ ಈ ಮಾನೋಮೀಟರ್ ಅನ್ನು ಬಳಸಲಾಗುತ್ತದೆ ಕಿರಿದಾದ ಲಿಂಬ್ ಗೆ P1 ನ ಹೆಚ್ಚಿನ ಒತ್ತಡವು A1 ನ ಅಡ್ಡ ವಿಭಾಗದ ಪ್ರದೇಶವನ್ನು ಹೊಂದಿದೆ ಮತ್ತು A2 ನ ಅಡ್ಡ ವಿಭಾಗವಿರುವ ಅಗಲವಾದ ಲಿಂಬ್ ಗೆ ಕಡಿಮೆ ಒತ್ತಡ P2 ಅನ್ನು ಅನ್ವಯಿಸಲಾಗುತ್ತದೆ ಇಲ್ಲಿ ಈ H ಅನ್ನು ನೀವು ಆಕೃತಿಗೆ ಹಿಂದಿರುಗಿ ನೋಡಿದರೆ ಅದು H h d ಇದರ ನಡುವೆ 0 ಮಟ್ಟ ಬರುತ್ತದೆ ಕಿರಿದಾದ ಲಿಂಬ್ ನಿಂದ ಅಗಲವಾದ ಲಿಂಬ್ ಗೆ ಸ್ಥಳಾಂತರಗೊಂಡ ದ್ರವದ ಪರಿಮಾಣವು ಸಮವಾಗಿರುತ್ತದೆ ಆದ್ದರಿಂದ ಇದು ಕಿರಿದಾದ ಲಿಂಬ್ ನಿಂದ ಅಗಲವಾದ ಲಿಂಬ್ ಗೆ ಸ್ಥಳಾಂತರಗೊಂಡ ದ್ರವದ ಪರಿಮಾಣವು ಸಮಾನವಾಗಿರಬೇಕು ಆದ್ದರಿಂದ ನಾವು H ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಈಗ ಈ h ಅನ್ನು ಸಮೀಕರಣ 1 ಕ್ಕೆ ಪರ್ಯಾಯವಾಗಿ ನಾವು ಪಡೆಯುವುದೇ h

ಹಾಗಾದರೆ ಈಗ ನೀವು d ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಯಾವುದು d ನೀವು ಹಿಂದಿನ ಆಕೃತಿಗೆ ಹಿಂದಿರುಗಿದರೆ d ಎಂಬುದು ಪಾದರಸವು ಒಂದು ಸಿಲಿಂಡರ್ ಅಥವಾ ಲಿಂಬ್ 2 ರಲ್ಲಿ 0 ಮಟ್ಟಗಳಿಗಿಂತ ಹೆಚ್ಚಿನ ಮಟ್ಟಗಳಲ್ಲಿ ನಿಲ್ಲುವ ಎತ್ತರವಾಗಿದೆ ಆದ್ದರಿಂದ ನನಗೆ d ಅನ್ನು ಕಂಡುಹಿಡಿಯಲು ಬಿಡಿ ಈ ರೀತಿಯ ಮಾನೋಮೀಟರ್ ನಲ್ಲಿ ಕಿರಿದಾದ ಕೊಳವೆಯನ್ನು ನೇರವಾಗಿ ಅಗಲವಾದ ಕೊಳವೆಗೆ ಸೇರಿಸಲಾಗುತ್ತದೆ ಆದ್ದರಿಂದ ಇದು ಎರಡನೇ ಪ್ರಕಾರವಾಗಿದೆ ಆದ್ದರಿಂದ ಈ d ಅನ್ನು ನಾವು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಆದ್ದರಿಂದ ನಾವು ಮತ್ತೊಂದು ಕೈಗಾರಿಕಾ ಯು ಟ್ಯೂಬ್ ಮಾನೋಮೀಟರ್ ಅನ್ನು ಹುಡುಕುತ್ತೇವೆ ಇದನ್ನು ಸಿಸ್ಟರ್ನ್ ಮಾನೋಮೀಟರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಬಹುತೇಕ ಒಂದೇ ಕೆಲಸವನ್ನು ಮಾಡಬಹುದು ಆದ್ದರಿಂದ ನಾವು ಇಲ್ಲಿ ಏನು ಮಾಡುತ್ತೇವೆಂದರೆ ನಾವು ಸಿಲಿಂಡರ್ ಅನ್ನು ದ್ರವದಿಂದ ತುಂಬಿ ನಂತರ ಇಲ್ಲಿ ನಾವು ಒತ್ತಡವನ್ನು ಅನ್ವಯಿಸುತ್ತೇವೆ ನಂತರ ನಾವು ಹೆಚ್ಚು ಕಡಿಮೆ ಸಣ್ಣ ಅಡ್ಡ ಛೇದಕ ಪ್ರದೇಶವಿರುವ ಒಂದು ಕೊಳವೆಯನ್ನು ಸೇರಿಸುತ್ತೇವೆ ಆದ್ದರಿಂದ ಅದು P2 A2 P1 A1 0 ಹಂತ d ಇದು h ಮತ್ತು ನೀವು ಇದನ್ನು ಕಂಡುಹಿಡಿಯಲು ಪ್ರಯತ್ನಿಸುವಿರಿ ಆದ್ದರಿಂದ ಈ ರೀತಿಯ ಮಾನೋಮೀಟರ್ ನಲ್ಲಿ ಕಿರಿದಾದ ಕೊಳವೆಯನ್ನು ನೇರವಾಗಿ ಅಗಲವಾದ ಲಿಂಬ್ ಗೆ ಸೇರಿಸಲಾಗುತ್ತದೆ ಇದು ಒಂದು ಸಿಸ್ಟರ್ನ್ಸ್ ಮಾನೊಮೀಟರ್ ಆದ್ದರಿಂದ ಇದು ಒತ್ತಡವನ್ನು ಅಳೆಯಲು ಬಳಸುವ ಒಂದು ಕೈಗಾರಿಕಾ ಮಾದರಿಯ ಮಾನೋಮೀಟರ್ ಆಗಿದೆ ಇಂಕ್ಲೈಂಡ್ ಟ್ಯೂಬ್ ಮಾನೋಮೀಟರ್ ಎಂದು ಕರೆಯಲ್ಪಡುವ ಮಾನೋಮೀಟರ್ ಅನ್ನು ಸಹ ನೀವು ಹೊಂದಬಹುದು ಇಂಕ್ಲೈಂಡ್ ಟ್ಯೂಬ್ ಮಾನೋಮೀಟರ್ ಎರಡು ಲಿಂಬ್ ಗಳನ್ನು ಒಳಗೊಂಡಿದೆ ಒಂದು ಲಿಂಬ್ ವು ಕಿರಿದಾದ ಗಾಜಿನ ಕೊಳವೆಯಾಗಿದ್ದು ಇದು ಸಮತಲಕ್ಕೆ θ ಕೋನದಲ್ಲಿ ಓರೆಯಾಗಿದೆ ಇನ್ನೊಂದು ಲಿಂಬ್ ಎಂದರೆ ಅದು ಸಿಸ್ಟರ್ನ್ಸ್ ಅದು ಒಂದು ಅಗಲವಾದ ಅಡ್ಡ ಛೇದಕ ಪ್ರದೇಶವಾಗಿದ್ದು ಈಗ ಈ ಪದಕ್ಕೆ θ ಪದವನ್ನು ಸೇರಿಸಲಾಗಿದೆ

ಆದ್ದರಿಂದ ಇದು ಒಂದು ಇಂಕ್ಲೈಂಡ್ ರೀತಿಯ ಟ್ಯೂಬ್ ಮಾದರಿಯ ಮಾನೋಮೀಟರ್ ಆಗಿದೆ ಆದ್ದರಿಂದ ನೀವು ಇಲ್ಲಿ 0 ಲೈನ್ ಅನ್ನು ಹೊಂದಿರುವಿರಿ ಇದನ್ನು ಶೂನ್ಯ ಹಂತ h d ಇದು ಇಲ್ಲಿ ಒಂದು ಮಾಪನವಾಗಿದೆ ಮತ್ತು ಇಲ್ಲಿ ಇಂಕ್ಲಿನೇಶನ್ θ ಇದು ಒಂದು ಕೋನವಾಗಿದೆ ಇಲ್ಲಿ ನೀವು d ಎಂದರೇನು ಎಂದು ಕಂಡುಹಿಡಿಯಲು ಬಯಸುವಿರಾ ಆದ್ದರಿಂದ ಮುಂದಿನದು ರಿಂಗ್ ಬ್ಯಾಲೆನ್ಸ್ ಒಂದು ರಿಂಗ್ ಬ್ಯಾಲೆನ್ಸ್ ಒಂದು ಯಾಂತ್ರಿಕ ಸ್ಥಾನಪಲ್ಲಟ ಮಾದರಿಯ ಒತ್ತಡ ಮಾಪನ ಸಾಧನಕ್ಕೆ ಸೇರುತ್ತದೆ ರಿಂಗ್ ಬ್ಯಾಲೆನ್ಸ್ ಡಿಫರೆನ್ಶಿಯಲ್ ಮಾನೋಮೀಟರ್ ಇದನ್ನು ರಿಂಗ್ ಬ್ಯಾಲೆನ್ಸ್ ಎಂದೂ ಕರೆಯಲಾಗುತ್ತದೆ ಇದು ಯು ಟ್ಯೂಬ್ ಮಾನೋಮೀಟರ್ ನ ಒಂದು ವ್ಯತ್ಯಾಸವಾಗಿದೆ ಇದು ಒಂದು ಅನ್ಯುಲರ್ ರಿಂಗ್ ನಿಂದ ರಚಿತವಾಗಿದೆ ಇದನ್ನು ಒಂದು ವಿಭಜನೆಯಿಂದ ಎರಡು ಭಾಗಗಳಾಗಿ ಬೇರ್ಪಡಿಸಲಾಗುತ್ತದೆ ಅನ್ಯುಲರ್ ರಿಂಗ್ ನ ಕೆಳಭಾಗವು ಸಹ ಸೀಲಿಂಗ್ ಫ್ಲೂಯಿಡ್ ನಿಂದ ಕೂಡಿರುತ್ತದೆ ರಿಂಗ್ ಅನ್ನು ನೈಫ್ ಎಡ್ಜ್ ನ ಮೇಲೆ ಸಮತೋಲನದಲ್ಲಿರಿಸಲಾಗಿದೆ ಮತ್ತು ಅದು ಮಧ್ಯಭಾಗವಾಗಿದೆ ಆದ್ದರಿಂದ ಅದು ತಿರುಗಲು ಮುಕ್ತವಾಗಿದೆ ಒತ್ತಡದಲ್ಲಿರುವ ವ್ಯತ್ಯಾಸವನ್ನು ಸರಿದೂಗಿಸಲು ಒಂದು ದ್ರವ್ಯರಾಶಿಯನ್ನು ರಿಂಗ್ ನ ಕೆಳಭಾಗಕ್ಕೆ ಜೋಡಿಸಲಾಗುತ್ತದೆ P1 ಮತ್ತು P2 ಅನುಕ್ರಮವಾಗಿ ಅಧಿಕ ಮತ್ತು ಕಡಿಮೆ ಒತ್ತಡಗಳನ್ನು ಪ್ರತಿನಿಧಿಸುತ್ತವೆ ಟರ್ನಿಂಗ್ ಮುಮೆಂಟ್ Tm ಅನ್ನು ಈ ಸಮೀಕರಣದಿಂದ ನೀಡಲಾಗಿದೆ ಆದ್ದರಿಂದ ಇಲ್ಲಿ P1 P2 ಎಂಬುದು ಡಿಫರೆನ್ಷಿಯಲ್ ಒತ್ತಡ A ಎಂಬುದು ಅನ್ಯುಲರ್ ರಿಂಗ್ ನ ಅಡ್ಡ ಛೇದದ ವಿಸ್ತೀರ್ಣ ಮತ್ತು R ಎಂಬುದು ಅನ್ಯುಲರ್ ರಿಂಗ್ ನ ಸರಾಸರಿ ತ್ರಿಜ್ಯವಾಗಿದೆ ಟರ್ನಿಂಗ್ ಮುಮೆಂಟ್ Tm ಅನ್ನು ಅಪೋಸಿಂಗ್ ಮುಮೆಂಟ್ ಗೆ ಸಮಾನವಾಗುವಂತೆ ಮಾಡಲು ನಾವಿಲ್ಲಿ ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಮುಂದಿನ ಮಾದರಿಯ ಮಾನೋಮೀಟರ್ ಇನ್ವರ್ಟೆಡ್ ಬೆಲ್ ಟೈಪ್ ಮಾನೋಮೀಟರ್ ಆಗಲಿದೆ ಆದ್ದರಿಂದ ಇನ್ವರ್ಟೆಡ್ ಬೆಲ್ ಟೈಪ್ ಮಾನೋಮೀಟರ್ ನ ಚಿತ್ರವನ್ನು ಚಿತ್ರಿಸೋಣ ಆದ್ದರಿಂದ ಇದು P2 ಮತ್ತಿದು ಅಧಿಕ ಒತ್ತಡ P1 ಸರಿನಾ ಇದು ಸೀಲ್ ಮಾಡಿದ ಸೀಲಿಂಗ್ ಫ್ಲೂಯಿಡ್ ಇದು ಪಾಯಿಂಟರ್ ಸ್ಕೇಲ್ ಅಥವಾ ಪಾಯಿಂಟರ್ ಸ್ಕೇಲ್ ಮತ್ತು ಪಾಯಿಂಟರ್ ಸರಿನಾ ಇದು ಇನ್ವರ್ಟೆಡ್ ಬೆಲ್ ಮಾನೋಮೀಟರ್ ಮತ್ತಿದು ಹೀಗೆ ಕಾಣುತ್ತದೆ ಆದ್ದರಿಂದ ವಿವರಣೆಯನ್ನು ನೋಡೋಣ ಒಂದು ಇನ್ವರ್ಟೆಡ್ ಮಾನೋಮೀಟರ್ ಯಾಂತ್ರಿಕ ಸ್ಥಾನಪಲ್ಲಟ ಮಾದರಿಯ ಇನ್ನೊಂದು ಒತ್ತಡ ಮಾಪನ ಸಾಧನವಾಗಿದೆ ಹೆಸರೇ ಸೂಚಿಸುವಂತೆ ಈ ಬೆಲ್ ಅನ್ನು ತಲೆಕೆಳಗಾಗಿರುವ ಸ್ಥಿತಿಯಲ್ಲಿ ಒಂದು ಸೀಲಿಂಗ್ ಫ್ಲೂಯಿಡ್ ನಲ್ಲಿ ಮುಳುಗಿಸಲಾಗಿದೆ ಇನ್ವರ್ಟೆಡ್ ಬೆಲ್ ಒಳಗಿನ ಮತ್ತು ಹೊರಭಾಗದ ಮೇಲ್ಮೈ ನಡುವಿನ ಒತ್ತಡದ ವ್ಯತ್ಯಾಸದಿಂದ ಉಂಟಾಗುವ ಡಿಫರೆನ್ಷಿಯಲ್ ಪ್ರೆಷರ್ ನಿಂದ ವರ್ಟಿಕಲ್ ಸ್ಥಾನದಲ್ಲಿ ಚಲಿಸುತ್ತದೆ ಅಂದರೆ ಬೆಲ್ ನ ಒಳಭಾಗ ಮತ್ತು ಹೊರಭಾಗದ ನಡುವೆ ಈ ರೀತಿಯ ಮಾನೋಮೀಟರ್ ಬೆಲ್ ನ ರೆಫರೆನ್ಸ್ ಭಾಗದ ಒತ್ತಡವನ್ನು ಅವಲಂಬಿಸಿ ಅಬ್ಸಲ್ಯೂಟ್ ಪಾಸಿಟಿವ್ ನೆಗೆಟಿವ್ ಮತ್ತು ಡಿಫರೆನ್ಷಿಯಲ್ ಒತ್ತಡಗಳನ್ನು ಅಳೆಯಲು ಸಮರ್ಥವಾಗಿದೆ ಇದು ಬಹಳ ಮುಖ್ಯವಾಗಿದೆ ಏಕೆಂದರೆ ಇದು ಬಹು ವಸ್ತುಗಳನ್ನು ಅಳೆಯಬಲ್ಲದು ಮತ್ತಿದು ಬೆಲ್ ನ ಉಲ್ಲೇಖದ ಬದಿಯ ಒತ್ತಡವನ್ನು ಅವಲಂಬಿಸಿ ಅಬ್ಸಲ್ಯೂಟ್ ಪಾಸಿಟಿವ್ ನೆಗೆಟಿವ್ ಮತ್ತು ಡಿಫರೆನ್ಷಿಯಲ್ ಒತ್ತಡವನ್ನು ಅಳೆಯಬಲ್ಲದು ಬೆಲ್ ನ ಲಂಬಚಲನೆಯನ್ನು ಒಂದು ಪಾಯಿಂಟರ್ ರೀಡಿಂಗ್ಗೆ ಭಾಷಾಂತರಿಸಬಹುದು ಆದ್ದರಿಂದ ಬೆಲ್ ನ ಮೇಲ್ಮುಖ ಚಲನೆ Fb ಯನ್ನು ಅಪೋಸಿಂಗ್ ಸ್ಪ್ರಿಂಗ್ Fs ವಿರುದ್ಧ ಸಮತೋಲನದಲ್ಲಿರಿಸಲಾಗಿದೆ ಆದ್ದರಿಂದ ಇದು Fs ಮತ್ತು ಇದು Fb ಆಗಿದೆ ಆದ್ದರಿಂದ ಸಮತೋಲನವು ಸಂಭವಿಸುತ್ತಿದೆ ಆದ್ದರಿಂದ ಬೆಲ್ ನ ಮೇಲ್ಮುಖ ಚಲನೆ Fb ಯು ಅಪೋಸಿಂಗ್ ಸ್ಪ್ರಿಂಗ್ Fs ನ ವಿರುದ್ಧ ಸಮತೋಲನವನ್ನು ಹೊಂದಿದೆ ಅವು ಸಮತೋಲಿತವಾಗಿರುವಾಗ ಸ್ಪ್ರಿಂಗ್ ಬಲ ಮೇಲ್ಮುಖ ಚಲನೆ ಅಂದರೆ ಅಲ್ಲಿ k ಎಂಬುದು ಸ್ಪ್ರಿಂಗ್ ಸ್ಥಿರಾಂಕವಾಗಿರುತ್ತದೆ ∆y ಬೆಲ್ ನ ಸ್ಥಾನಪಲ್ಲಟ ಮತ್ತು A ಎಂಬುದು ಬೆಲ್ ನ ಅಡ್ಡ ಛೇದಕ ಪ್ರದೇಶವಾಗಿದೆ ಇದು ಒತ್ತಡವನ್ನು ಅಳೆಯಲು ಬಳಸಲಾಗುವ ಮತ್ತೊಂದು ವಿಧದ ಮಾನೋಮೀಟರ್ ಆಗಿದೆ ಆದರೆ ಅತ್ಯಂತ ಪ್ರಮುಖ ಅಂಶವೆಂದರೆ ಇದು ಅಬ್ಸಲ್ಯೂಟ್ ಪಾಸಿಟಿವ್ ನೆಗೆಟಿವ್ ಮತ್ತು ಡಿಫರೆನ್ಷಿಯಲ್ ಒತ್ತಡವನ್ನು ಅಳೆಯಲು ಸಮರ್ಥವಾಗಿದೆ ಮುಂದಿನ ಪ್ರಕಾರವು ಟ್ರಾನ್ಸ್ಡ್ಯೂಸರ್ ಆಗಲಿದೆ ಆದ್ದರಿಂದ ಮೂಲತಃ ನಾವು ಟ್ರಾನ್ಸ್ಡ್ಯೂಸರ್ ಗಳನ್ನು ವಿವರವಾಗಿ ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಎಲಾಸ್ಟಿಕ್ ಟ್ರಾನ್ಸ್ಡ್ಯೂಸರ್ ಗಳು ನೀವು ಹೊಂದಿರುವ ಡಯಾಫ್ರಾಮ್ ಅಲ್ಲದೆ ಬೇರೇನೂ ಅಲ್ಲ ಒಂದು ಡಯಾಫ್ರಾಮ್ ಅಥವಾ ಒಂದು ಡಯಾಫ್ರಾಮ್ ಸ್ಟ್ಯಾಕ್ ಇರಬಹುದು ಬೆಲೋಸ್ ಒತ್ತಡಕ್ಕಾಗಿ ಬಳಸಲಾಗುವ ಪ್ರಮುಖ ಎಲಾಸ್ಟಿಕ್ ಟ್ರಾನ್ಸ್ಡ್ಯೂಸರ್ ಗಳಾಗಿವೆ ಆದ್ದರಿಂದ ಏನಾಗುತ್ತದೆ ಎಂದರೆ ನೀವು ಒಂದು ಡಯಾಫ್ರಾಮ್ ಅಥವಾ ಒಂದಕ್ಕಿಂತ ಹೆಚ್ಚು ಡಯಾಫ್ರಾಮ್ ಗಳನ್ನು ಅಥವಾ ನೀವು ಒಂದು ಬೆಲೋಸ್ಅನ್ನು ಹೊಂದಿರುತ್ತೀರಿ ಆಗ ನೀವು ಒತ್ತಡವನ್ನು ಅನ್ವಯಿಸಿದಾಗ ಅದು ಡಿಫ್ಲೆಕ್ಟ್ ಆಗಲು ಪ್ರಯತ್ನಿಸುತ್ತದೆ ಆದ್ದರಿಂದ ಒತ್ತಡ ಮಾಪನಕ್ಕಾಗಿ ಬಳಸಲಾಗುವ ಕೆಲವು ಪ್ರಮುಖ ಎಲಾಸ್ಟಿಕ್ ಟ್ರಾನ್ಸ್ಡ್ಯೂಸರ್ ಗಳು ಏಕವಾಗಿದ್ದು ನಾವು ಇಲ್ಲಿ ತೋರಿಸಿರುವ ಅತ್ಯಂತ ಸರಳವಾದ ಟ್ರಾನ್ಸ್ಡ್ಯೂಸರ್ ಗಳಾಗಿವೆ ಎರಡೂ ತುದಿಗಳಲ್ಲಿ ತೆಳುವಾದ ವೃತ್ತಾಕಾರದ ಫಲಕವನ್ನು ಜೋಡಿಸಲಾಗಿರುತ್ತದೆ ಈ ತುದಿಯು ಫಿಕ್ಸ್ ಆಗಿದೆ ಮತ್ತು ಈ ತುದಿಯು ಪಿಕ್ಸ್ ಆಗಿದೆ ಆದ್ದರಿಂದ ಅವರು ತೋರಿಸಿದಂತೆ ಡಿಫ್ಲೆಕ್ಟ್ ಆಗುವವರೆಗೆ ಒತ್ತಡವನ್ನು ಅನ್ವಯಿಸುವ ಮೂಲಕ ಎರಡೂ ತುದಿಗಳಲ್ಲಿ ಫಿಕ್ಸ್ ಮಾಡುತ್ತಾರೆ ಸಮತಟ್ಟಾದ ಡಯಾಫ್ರಾಮ್ನಿಂದ ಸಾಧಿಸಲಾದ ವಿಚಲನವು ರೇಖೀಯತೆಯ ನಿರ್ಬಂಧಗಳು ಅಥವಾ ಒತ್ತಡದ ಅವಶ್ಯಕತೆಗಳಿಂದ ಸೀಮಿತವಾಗಿದೆ ಆದರೆ ಪ್ರಾಯೋಗಿಕ ಅನ್ವಯಗಳಿಗೆ ಕೆಲವು ಮಾರ್ಪಾಡುಗಳ ಅಗತ್ಯವಿದೆ ಆದ್ದರಿಂದ ಇದನ್ನು ನಾವು ಸರಳತೆ ಮತ್ತು ತಿಳುವಳಿಕೆಗಾಗಿ ಇರಿಸಿದ್ದೇವೆ ಚಪ್ಪಟೆಯಾದ ಡಯಾಫ್ರಾಮ್ ನಿಂದ ಸಾಧಿಸಲಾದ ವಿಚಲನವು ರೇಖೀಯತೆಯ ನಿರ್ಬಂಧಗಳಿಂದ ಸೀಮಿತವಾಗಿದೆ ರೇಖೀಯ ನಿರ್ಬಂಧಗಳು ಸ್ಥಾನಪಲ್ಲಟದ ಒತ್ತಡದಂತೆ ಇದು ಒತ್ತಡವಾಗಿರಬಹುದು ಮತ್ತು ನಾವು ರೇಖೀಯತೆಯ ಬಗ್ಗೆ ಮಾತ್ರ ಚಿಂತಿಸುತ್ತೇವೆ ಸರಿನಾ ರೇಖೀಯತೆಯು ರೇಖೀಯ ನಿರ್ಬಂಧಗಳಿಂದ ಅಥವಾ ಒತ್ತಡ ಅವಶ್ಯಕತೆಗಳಿಂದ ಸೀಮಿತವಾಗಿದೆ ಆದರೆ ಪ್ರಾಯೋಗಿಕ ಅನ್ವಯಗಳಿಗೆ ಕೆಲವು ಮಾರ್ಪಾಡುಗಳ ಅಗತ್ಯವಿದೆ ಆದ್ದರಿಂದ ಎಲಾಸ್ಟಿಕ್ ಟ್ರಾನ್ಸ್ಡ್ಯೂಸರ್ಗಳು ಕೆಲವೊಮ್ಮೆ ಯಾಂತ್ರಿಕ ಲಿಂಕೇಜ್ ಸಿಸ್ಟಮ್ ಅಥವಾ ಎಲೆಕ್ಟ್ರಿಕ್ ಸಿಸ್ಟಮ್ ಆಗಿರುತ್ತದೆ ಆದ್ದರಿಂದ ಒತ್ತಡದ ಸ್ಪ್ರಿಂಗ್ ಗಳನ್ನು ಯಾಂತ್ರಿಕ ಲಿಂಕೇಜ್ ಸಿಸ್ಟಮ್ ಅನ್ನು ಅನ್ವಯಿಸಲಾಗುತ್ತದೆ ಅಥವಾ ವಿದ್ಯುತ್ ದ್ವಿತೀಯ ಟ್ರಾನ್ಸ್ಡ್ಯೂಸರ್ ಗಳನ್ನು ಮಧ್ಯದಲ್ಲಿ ಡಯಾಫ್ರಾಮ್ ಗೆ ಸಂಪರ್ಕಿಸಬೇಕಾಗುವುದು ಆದ್ದರಿಂದ ಇದು ಒಂದು ಸೆಕೆಂಡರಿ ಟ್ರಾನ್ಸ್ಡ್ಯೂಸರ್ ಆಗಿದ್ದು ಇದು ಕೇಂದ್ರಕ್ಕೆ ಸಂಪರ್ಕಹೊಂದಿದೆ ಆದ್ದರಿಂದ ಇದು ಒಂದು ಲೋಹದ ಡಿಸ್ಕ್ ಅಥವಾ ಕಠಿಣವಾದ ವಸ್ತುವನ್ನು ಮಧ್ಯದಲ್ಲಿ ಡಯಾಫ್ರಾಮ್ ನೊಂದಿಗೆ ಎರಡೂ ಬದಿಯಲ್ಲಿ ಒದಗಿಸಲಾಗುತ್ತದೆ ಹಾಗಾಗಿ ಇದು ಕೊಟ್ಟಿರುವ ಸ್ಟಿಫ್ನೆಸ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಟ್ರಾನ್ಸ್ಡ್ಯೂಸರ್ ನ ಕೇಂದ್ರ ಭಾಗವಿದೆ ಸರಿ ಒಂದು ಬಿಗಿಯಾದ ಸೆಂಟರ್ಪೀಸ್ ಇದೆ ನೀವು ಸೆಂಟರ್ಪೀಸ್ ನಿಂದ ಸೆಕೆಂಡರಿ ಟ್ರಾನ್ಸ್ಡ್ಯೂಸರ್ ಗೆ ಜೋಡಿಸಿದ್ದೀರಿ ಇಲ್ಲಿ ನೀವು ಶೂನ್ಯದ ಪರಿಕಲ್ಪನೆಯನ್ನು ಬಳಸಬಹುದು ಅಥವಾ ನೀವು ಸ್ಥಾನಪಲ್ಲಟದ ಪರಿಕಲ್ಪನೆಯನ್ನು ಬಳಸಬಹುದು ಆದ್ದರಿಂದ ಇದು ಎರಡೂ ಬದಿಗಳನ್ನು ನಿರ್ವಹಿಸಲು ಪ್ರಯತ್ನಿಸುತ್ತದೆ ಆದ್ದರಿಂದ ಇದನ್ನು ಸಕ್ರಿಯಗೊಳಿಸಲು ಮಧ್ಯದಲ್ಲಿ ಒಂದು ಲೋಹದ ಡಿಸ್ಕ್ ಅಥವಾ ಯಾವುದೇ ಇತರ ಬಿಗಿಯಾದ ವಸ್ತುವನ್ನು ಮಧ್ಯದಲ್ಲಿ ಡಯಾಫ್ರಾಮ್ ಗಳೊಂದಿಗೆ ಎರಡೂ ಬದಿಯಲ್ಲಿ ಒದಗಿಸಲಾಗುತ್ತದೆ ಈ ಡಯಾಫ್ರಮ್ ಅನ್ನು ನೈಲಾನ್ ಪ್ಲಾಸ್ಟಿಕ್ ಚರ್ಮ ರೇಷ್ಮೆ ಅಥವಾ ರಬ್ಬರೀಕೃತ ಫ್ಯಾಬ್ರಿಕ್ ಅಂತಹ ವಿವಿಧ ವಸ್ತುಗಳಿಂದ ತಯಾರಿಸಬಹುದು ಒತ್ತಡವನ್ನು ಅಳೆಯಲು ಬಳಸುವ ಈ ರೀತಿಯ ಟ್ರಾನ್ಸ್ಡ್ಯೂಸರ್ ಅನ್ನು ಸ್ಲಾಕ್ ಡಯಾಫ್ರಮ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಇಲ್ಲಿ P1 ಮತ್ತು P2 ಡಿಫರೆನ್ಶಿಯಲ್ ಪ್ರೆಶರ್ ಗಳನ್ನು ಅನ್ವಯಿಸಿದ್ದೇವೆ ಆದ್ದರಿಂದ ಇಲ್ಲಿ ಒಂದು ಫ್ಯಾಬ್ರಿಕ್ ಇದೆ ಇದು ಎರಡೂ ತುದಿಗಳಲ್ಲಿ ಜೋಡಿಸಲ್ಪಟ್ಟಿರುತ್ತದೆ ಮತ್ತು ನಂತರ ನೀವು ಒಂದು ಸೆಂಟರ್ಪೀಸ್ ಅನ್ನು ಹೊಂದಿದ್ದೀರಿ ಇದು ಕಠಿಣವಾದ ತುಂಡಾಗಿದೆ ಇದರೊಂದಿಗೆ ನೀವು ಒತ್ತಡವನ್ನು ಅಳೆಯಲು ಪ್ರಯತ್ನಿಸಿರಿ ಎರಡು ಅಥವಾ ಹೆಚ್ಚು ಡಯಾಫ್ರಾಮ್ ಗಳನ್ನು ಜೋಡಿಸುವ ಮೂಲಕ ಪ್ರೆಶರ್ ಕ್ಯಾಪ್ಸೂಲ್ ಅಥವಾ ಲೋಹದ ಕ್ಯಾಪ್ಸೂಲ್ ಅನ್ನು ರಚಿಸಬಹುದು ಸರಿನಾ ಕಾರ್ರುಗೇಟೆಡ್ ಡಯಾಫ್ರಮ್ ನ ಬಳಕೆಯು ಲೀನಿಯರ್ ವಿಚಲನವನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ಸರಿನಾ ನಾವು ಈಗ ಆಡಲು ಅಥವಾ ರೇಖೀಯತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು ಪ್ರೆಶರ್ ಕ್ಯಾಪ್ಸೂಲ್ ಇದು ಮೆಟಾಲಿಕ್ ಬೆಲೋ ಆದ್ದರಿಂದ ನೀವು ಇಲ್ಲಿ ಹಿಂದಿನ ರೇಖಾಚಿತ್ರದಲ್ಲಿ ನಾವು ಕಂಡ ಒಂದು ಕಠಿಣವಾದ ಸೆಂಟರ್ಪೀಸ್ ಅನ್ನು ಇಲ್ಲಿ ನೋಡಬಹುದು ಮತ್ತು ಇಲ್ಲಿ ಒಂದು ಕಾರ್ರುಗೇಟೆಡ್ ಡಯಾಫ್ರಮ್ ಇದೆ ಇದು ಹೆಚ್ಚು ಸ್ಟಿಫ್ನೆಸ್ ಅನ್ನು ಸೇರಿಸುತ್ತದೆ ಸರಿನಾ ಆದ್ದರಿಂದ ಕಾರ್ರುಗೇಟೆಡ್ ಡಯಾಫ್ರಮ್ ನ ಬಳಕೆಯು ಲೀನಿಯರ್ ವಿಚಲನವನ್ನು ಹೆಚ್ಚಿಸುತ್ತದೆ ಮತ್ತು ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ಲೋಹೀಯ ಕ್ಯಾಪ್ಸೂಲ್ ನಲ್ಲಿ ಎಲ್ಲಿಯವರೆಗೆ ಚಲನೆಯು ಮಿತಿಮೀರಿರುವುದಿಲ್ಲವೋ ಅಲ್ಲಿಯವರೆಗೆ ವಿಚಲನೆ ಮತ್ತು ಒತ್ತಡಗಳ ನಡುವಿನ ಸಂಬಂಧವು ರೇಖಾತ್ಮಕವಾಗಿ ಉಳಿಯುತ್ತದೆ ಆದ್ದರಿಂದ ಇದು ಪ್ರೆಶರ್ ಕ್ಯಾಪ್ಸೂಲ್ ಅಥವಾ ಇದನ್ನು ಲೋಹ ಎಂದು ಕರೆಯಲಾಗುತ್ತದೆ ಮೆಟಾಲಿಕ್ ಕ್ಯಾಪ್ಸೂಲ್ ನಲ್ಲಿ ನಾವು ಈ ಮೆಟಾಲಿಕ್ ಬೆಲೋಗಳನ್ನು ಒತ್ತಡ ಸಂವೇದನೆಯಾಗಿ ಬಳಸಬಹುದು ಆದ್ದರಿಂದ ಇವು ಲೋಹದ ಬೆಲೋಗಳಾಗಿವೆ ಆದ್ದರಿಂದ ಇಲ್ಲಿ ಕಾರ್ರುಗೇಟೆಡ್ ಡಯಾಫ್ರಮ್ ಗಳಿವೆ ನೀವು ಇಲ್ಲಿ ನೋಡಬಹುದು ಇದನ್ನು ಸೆಂಟರ್ಪೀಸ್ ನಲ್ಲಿ ಇರಿಸಲಾಗಿದೆ ಮತ್ತು ನಂತರ Δyo ಒಂದು ಸ್ಥಾನಪಲ್ಲಟವಾಗಿದೆ ಮತ್ತು ಒತ್ತಡದ ವ್ಯತ್ಯಾಸ P1 P2 ಆಗಿದೆ ಆದ್ದರಿಂದ ಮೆಟಾಲಿಕ್ ಬೆಲೋಗಳನ್ನು ಒತ್ತಡ ಸಂವೇದಿ ಫಿಲಮೆಂಟ್ಗಳಾಗಿ ಬಳಸಬಹುದು ಒಂದು ಹೈಡ್ರಾಲಿಕ್ ಪ್ರೆಸ್ಅನ್ನು ಬಳಸಿಕೊಂಡು ಒಂದು ತೆಳುವಾದ ವಾಲ್ವ್ಟ್ಯೂಬ್ಅನ್ನು ಕಾರ್ರುಗೇಟೆಡ್ ಡಯಾಫ್ರಮ್ ಆಗಿ ಪರಿವರ್ತಿಸುತ್ತದೆ ಮತ್ತು ಅದನ್ನು ಎರಡೂ ಕಡೆಯಲ್ಲಿ ಜೋಡಿಸಲಾಗುತ್ತದೆ ನೀವು ಅದನ್ನು ಕಂಡುಹಿಡಿಯಬಹುದು ಮತ್ತು ಅಳೆಯಬಹುದು ಆದ್ದರಿಂದ ಇವು ಎಲಾಸ್ಟಿಕ್ ಟ್ರಾನ್ಸ್ಡ್ಯೂಸರ್ ಗಳಲ್ಲದೆ ಬೇರೇನೂ ಅಲ್ಲ ಇವುಗಳನ್ನು ಒತ್ತಡದ ವ್ಯತ್ಯಾಸವನ್ನು ಅಳೆಯಲು ಬಳಸಲಾಗುತ್ತದೆ ಆದ್ದರಿಂದ ನೀವು ಡಿಫರೆನ್ಷಿಯಲ್ ಪ್ರೆಷರ್ ಗಾಗಿ ಲೋಹದ ಬೆಲೊಗಳನ್ನು ಮಾರ್ಪಡಿಸಬಹುದು ಮೂಲತಃ ಒತ್ತಡವನ್ನು ಅಳೆಯಬೇಕು ಆದ್ದರಿಂದ ನೀವು ಸಣ್ಣ ಡಿಫರೆನ್ಷಿಯಲ್ ಪ್ರೆಷರ್ ಅನ್ನು ಅಳೆಯಲು ನೀವು ಗೇಜ್ ಗಳನ್ನು ಅಥವಾ ಟ್ರಾನ್ಸ್ಡ್ಯೂಸರ್ ಗಳನ್ನು ನಿರ್ಮಿಸುವ ವಿವಿಧ ವಿಧಾನಗಳನ್ನು ನಾವು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಡಿಫರೆನ್ಷಿಯಲ್ ಪ್ರೆಷರ್ ಅನ್ನು ಅಳೆಯಲು ಇಲ್ಲಿ ಇರುವ ಲೋಹದ ಬೆಲೊಗಳನ್ನು ಯಾವಾಗ ಮಾರ್ಪಡಿಸುತ್ತೇವೋ ಆಗ ಇದನ್ನು ಇಂಡಸ್ಟ್ರಿಯಲ್ ಬೆಲೋಸ್ ಗೇಜ್ ಎಂದೂ ಕರೆಯಲಾಗುತ್ತದೆ ಡಬಲ್ ಬೆಲೊ ನ ಒಂದು ತುದಿಯನ್ನು ಒಂದು ಪಾಯಿಂಟರ್ ಅಥವಾ ರೆಕಾರ್ಡರ್ ಪೆನ್ ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ನಂತರ ನೀವು ಡಯಾಫ್ರಾಮ್ ನನ್ನು ಹೊಂದುತ್ತೀರಿ ಇದು ಒಂದು ಕೇಂದ್ರ ಭಾಗವಾಗಿದೆ ಮತ್ತು ಇಲ್ಲಿ ಎರಡೂ ಕಡೆಗಳಲ್ಲಿ ಡಯಾಫ್ರಾಮ್ ಗಳಿವೆ ಇದಕ್ಕೆ ಪ್ರತಿಯಾಗಿ ಸ್ಪ್ರಿಂಗ್ ನ ಸ್ಟಿಫ್ನೆಸ್ ಅನ್ನು ಸರಿಹೊಂದಿಸಲಾಗುತ್ತದೆ ಅದು ಯಾವ ರೀತಿ ಎಂದರೆ ನೀವು ಅದರಿಂದ ಪ್ರತಿಕ್ರಿಯೆಯನ್ನು ಪಡೆಯಲು ಪ್ರಯತ್ನಿಸಬಹುದಾಗಿದೆ ಆದ್ದರಿಂದ ಡಿಫರೆನ್ಷಿಯಲ್ ಪ್ರೆಷರ್ ಮೆಜರ್ಮೆಂಟ್ ಅನ್ನು ಇಂಡಸ್ಟ್ರಿಯಲ್ ಬೆಲೊ ಗೇಜ್ ಗಳೆಂದು ಕರೆಯಲಾಗುತ್ತದೆ ಡಬಲ್ ಬೆಲೊ ನ ಒಂದು ತುದಿಯನ್ನು ಒಂದು ಪಾಯಿಂಟರ್ ಅಥವಾ ರೆಕಾರ್ಡರ್ ಪೆನ್ ಗೆ ಸಂಪರ್ಕಿಸಲಾಗಿದೆ ಒತ್ತಡ ಮಾಪನಕ್ಕಾಗಿ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಗೇಜ್ ಎಂದರೆ ಅದು ಬೋರ್ಡನ್ ಟ್ಯೂಬ್ ಆದ್ದರಿಂದ ಈ ಹಿಂದೆಯೂ ಕೂಡ ನಾವು ಈ ಉದಾಹರಣೆಯನ್ನು ನೋಡಿದ್ದೆವು ಇದು ಒಂದು ಇನ್ಲೆಟ್ ಪ್ರೆಷರ್ ಇಲ್ಲಿ ಒಂದು ಬೋರ್ಡನ್ ಟ್ಯೂಬ್ ಇದೆ ಆದ್ದರಿಂದ ಇದು ಒಂದು ಮುಕ್ತ ತುದಿಗೆ ಜೋಡಿಸಲ್ಪಟ್ಟಿರುತ್ತದೆ ಇದನ್ನು ಮತ್ತೆ ಪ್ರತಿಯಾಗಿ ಒಂದು ಲಿಂಕ್ ಗೆ ಜೋಡಿಸಲಾಗುತ್ತದೆ ಈ ಲಿಂಕ್ ಅನ್ನು ಗೇರ್ ಗೆ ಜೋಡಿಸಲಾಗುತ್ತದೆ ಮತ್ತೆ ಪ್ರತಿಯಾಗಿ ಈ ಗೇರ್ ಅನ್ನು ಒಂದು ಪಾಯಿಂಟರ್ ಗೆ ಜೋಡಿಸಲಾಗುತ್ತದೆ ಈ ಟ್ಯೂಬ್ ದೀರ್ಘವೃತ್ತಾಕಾರದ ಅಡ್ಡ ಛೇದವನ್ನು ಹೊಂದಿರುವ ಒಂದು C ಆಕಾರದ ಟೊಳ್ಳಾದ ಲೋಹದ ಟ್ಯೂಬ್ನಿಂದ ಕೂಡಿದೆ ಅನ್ವಯಿಸಿದ ಒತ್ತಡದಿಂದಾಗಿ ಟ್ಯೂಬ್ ಅನ್ನು ನೇರವಾಗಿಸುತ್ತದೆ ಮತ್ತು ಅಗತ್ಯವಿರುವ ಅಡ್ಡ ಛೇದ ಪ್ರದೇಶವನ್ನು ಪಡೆಯಲು ಪ್ರಯತ್ನಿಸುತ್ತದೆ ಆದ್ದರಿಂದ ಇದರೊಂದಿಗೆ ನೀವು ಒತ್ತಡದ ವ್ಯತ್ಯಾಸವನ್ನು ಸಹ ಅಳೆಯಲು ಪ್ರಯತ್ನಿಸಬಹುದು ಆದ್ದರಿಂದ ನಾವು ಇದುವರೆಗೆ ಕಂಡದ್ದು ಮಾನೋಮೀಟರ್ ಗಳು ಮತ್ತು ನಂತರ ಅದರ ವಿವಿಧ ವಿಧಗಳು ಅವೆಲ್ಲವೂ ಕೈಗಾರಿಕಾ ಪ್ರಕಾರಗಳಾಗಿವೆ ಆದ್ದರಿಂದ ಕೈಗಾರಿಕಾ ಪ್ರಕಾರವು ಎರಡು ಲಿಂಬ್ ಗಳನ್ನು ಹೊಂದಿದೆ ನಂತರ ಒಂದು ದೊಡ್ಡ ಲಿಂಬ್ ನೊಂದಿಗೆ ಒಂದು ಟ್ಯೂಬ್ ಒಳಭಾಗದಲ್ಲಿದೆ ನಂತರ ಇನ್ವರ್ಟೆಡ್ ಬೆಲ್ ಮಾನೋಮೀಟರ್ ಅನ್ನು ನಾವು ನೋಡಿದೆವು ನಂತರ ನಾವು ಏಕಮಾತ್ರ ಡಯಾಫ್ರಮ್ ನೊಂದಿಗೆ ಎಲಾಸ್ಟಿಕ್ ಟ್ರಾನ್ಸ್ಡ್ಯೂಸರ್ ಅನ್ನು ನೋಡಿದೆವು ನಂತರ ನೀವು ಬಹು ಡಯಾಫ್ರಮ್ ಗಳೊಂದಿಗೆ ಅದನ್ನು ಜೋಡಿಸಬಹುದು ಮತ್ತು ನಂತರ ಡಯಾಫ್ರಮ್ ನ ಪ್ರತಿಕ್ರಿಯೆಯನ್ನು ವಿದ್ಯುತ್ ಸಂವೇದಕಕ್ಕೆ ಅಳೆಯಲಾಗುತ್ತದೆ ನಂತರ ನಾವು ಪ್ರೆಶರ್ ಕ್ಯಾಪ್ಸೂಲ್ ಗಳನ್ನು ನಂತರ ಮೆಟಲ್ ಬೆಲೊ ಗಳನ್ನು ನೋಡಿದೆವು ನಂತರ ಡಿಫರೆನ್ಷಿಯಲ್ ಪ್ರೆಶರ್ ಗಾಗಿ ನಾವು ಇಂಡಸ್ಟ್ರಿಯಲ್ ಬೆಲೋ ಗೇಜ್ ಮತ್ತು ಬೋರ್ಡನ್ ಟ್ಯೂಬ್ ಗಳನ್ನು ನೋಡಿದೆವು ಇಲ್ಲಿ ಬರುತ್ತಿರುವ ಎಲೆಕ್ಟ್ರಿಕಲ್ ಪ್ರೆಶರ್ ಟ್ರಾನ್ಸ್ಡ್ಯೂಸರ್ ಇತ್ತೀಚಿನದು ಎಲೆಕ್ಟ್ರಿಕ್ ಪ್ರೆಶರ್ ಟ್ರಾನ್ಸ್ಡ್ಯೂಸರ್ ಗಳು ಎಲಾಸ್ಟಿಕ್ ಎಲಿಮೆಂಟ್ ಗಳ ಸಂಯೋಗದೊಂದಿಗೆ ಯಾಂತ್ರಿಕ ಔಟ್ಪುಟ್ ಅನ್ನು ಒಂದು ವಿದ್ಯುತ್ ಸಿಗ್ನಲ್ಆಗಿ ಪರಿವರ್ತಿಸುತ್ತವೆ ಉದಾಹರಣೆಗೆ ಬೆಲೋಗಳು ಡಯಾಫ್ರಾಮ್ ಗಳು ಮತ್ತು ಬೋರ್ಡನ್ ಟ್ಯೂಬ್ ಗಳು ಆದ್ದರಿಂದ ನಾವು ಮೂಲತಃ ಬಯಸಿದೆನೆಂದರೆ ಒತ್ತಡವನ್ನು ಅಳೆಯುವುದು ಅವರು ಅದನ್ನು ಯಾಂತ್ರಿಕ ರೀತಿಯಲ್ಲಿ ಅಳೆಯುತ್ತಾರೆ ಮತ್ತು ನಂತರ ಈ ಯಾಂತ್ರಿಕ ಮೌಲ್ಯಗಳು ವಿದ್ಯುತ್ ಮೌಲ್ಯವಾಗಿ ಪರಿವರ್ತನೆಗೊಳ್ಳುತ್ತವೆ ಇದರಿಂದ ಮುಂದಿನ ಕ್ರಿಯೆಗಾಗಿ ಅದನ್ನು ಪ್ರಕ್ರಿಯೆಗೊಳಿಸಬಹುದು ಯಾಂತ್ರಿಕ ಸ್ಥಾನಪಲ್ಲಟವನ್ನು ಮೊದಲು ವಿದ್ಯುತ್ ಪ್ರತಿರೋಧಕತೆಯ ಬದಲಾವಣೆಯಾಗಿ ಪರಿವರ್ತಿಸಲಾಗುತ್ತದೆ ನಂತರ ಇದು ವಿದ್ಯುತ್ ಸಿಗ್ನಲ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಅಂದರೆ ವಿದ್ಯುತ್ ಕರೆಂಟ್ ಅಥವಾ ವೋಲ್ಟೇಜ್ನಲ್ಲಿ ಬದಲಾವಣೆ ಇದನ್ನು ಅಳೆಯಲು ಪ್ರಯತ್ನಿಸಬಹುದು ಆದ್ದರಿಂದ ಅಳೆಯಬೇಕಾದ ಒತ್ತಡ ಇದು ಒಂದು ಅಳತೆ ಮತ್ತು ಇದು ಸಾಧನ ಅಥವಾ ಟ್ರಾನ್ಸ್ಡ್ಯೂಸರ್ ಮತ್ತು ಇದು ಔಟ್ಪುಟ್ ಆಗಿದೆ ಇಲ್ಲಿ ನೀವು ಈ ಯಾಂತ್ರಿಕತೆಯನ್ನು ಪ್ರತಿರೋಧದ ಬದಲಾವಣೆ ಅಥವಾ ಕ್ಯಾಪಾಸಿಟೆನ್ಸ್ ಬದಲಾವಣೆಯೊಂದಿಗೆ ಲಿಂಕ್ ಮಾಡಬಹುದು ಇವೆಲ್ಲಾ ಕೆಲಸಗಳನ್ನು ನೀವು ಮಾಡಬಹುದು ಮತ್ತು ಅಂತಿಮವಾಗಿ ನಾವು ಪಡೆಯುವ ವೋಲ್ಟೇಜ್ ಅಥವಾ ಕರೆಂಟ್ ಯಾವುದೇ ಆಗಲಿ ಅದನ್ನು ನೀವು ಮಾರ್ಪಾಟು ಮಾಡಬಹುದಾದ ಔಟ್ಪುಟ್ ಆಗಿ ಬಳಸಲಾಗುವುದು ಎಲೆಕ್ಟ್ರಿಕ್ ಪ್ರೆಷರ್ ಟ್ರಾನ್ಸ್ಡ್ಯೂಸರ್ ಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ 1 ಪ್ರತಿರೋಧ ಪ್ರಕಾರದ ಟ್ರಾನ್ಸ್ಡ್ಯೂಸರ್ 2 ಪೊಟೆನ್ಟಿಯೊಮೆಟ್ರಿಕ್ ಸಾಧನಗಳು 3 ಇಂಡಕ್ಟಿವ್ ಟೈಪ್ ಟ್ರಾನ್ಸ್ಡ್ಯೂಸರ್ ಗಳು 4 ಕೆಪಾಸಿಟೀವ್ ಟೈಪ್ ಟ್ರಾನ್ಸ್ಡ್ಯೂಸರ್ ಗಳು 5 ಪೀಝೋಎಲೆಕ್ಟ್ರಿಕ್ ಪ್ರೆಷರ್ ಟ್ರಾನ್ಸ್ಡ್ಯೂಸರ್ ಗಳು ಇವು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕೆಲವು ವಿದ್ಯುತ್ ಪ್ರೆಷರ್ ಟ್ರಾನ್ಸ್ಡ್ಯೂಸರ್ ಗಳಾಗಿವೆ ಆದ್ದರಿಂದ ಈಗ ಒಂದೊಂದಾಗಿ ನೋಡೋಣ ರೆಸಿಸ್ಟೆನ್ಸ್ ಟೈಪ್ ಟ್ರಾನ್ಸ್ಡ್ಯೂಸರ್ ಇದು ಯಾವ ಮೂಲ ತತ್ವದಲ್ಲಿ ಕೆಲಸ ಮಾಡುತ್ತದೆ ಎಂದರೆ ಇದರಲ್ಲಿನ ತಂತಿಯ ಉದ್ದದ ವ್ಯತ್ಯಾಸವು ವಿದ್ಯುತ್ ಪ್ರತಿರೋಧಕವನ್ನು ಉಂಟುಮಾಡುತ್ತದೆ ಆದ್ದರಿಂದ ತಂತಿಯ ಉದ್ದದಲ್ಲಿನ ವ್ಯತ್ಯಾಸ ಸ್ಥಿರ ಚೌಕಟ್ಟು ಮತ್ತು ಚಲಿಸುವ ಆರ್ಮೆಚರ್ ನಡುವೆ ನಾಲ್ಕು ಸ್ಟ್ರೈನ್ ಸೆನ್ಸಿಟಿವ್ ತಂತಿಗಳನ್ನು ಸಂಪರ್ಕಿಸಲಾಗುತ್ತದೆ ವಿದ್ಯುತ್ ಇನ್ಸುಲೇಟಿಂಗ್ ಪಿನ್ ಗಳನ್ನು ಬಳಸಿಕೊಂಡು ತಂತಿಗಳು ಫ್ರೇಮ್ ಮತ್ತು ಚಲಿಸುವ ಆರ್ಮೆಚರ್ ಗೆ ನೆಲೆಗೊಂಡಿವೆ ಆರಂಭಿಕ ಟೆನ್ಷನ್ ಅಡಿಯಲ್ಲಿ ಅಳವಡಿಸಲಾದ ತಂತಿಗಳು ಸಾಂಪ್ರದಾಯಿಕ ಸೇತುವೆಯ ಸರ್ಕ್ಯೂಟ್ನ ಸಕ್ರಿಯ ಕಾಲುಗಳನ್ನು ರೂಪಿಸುತ್ತವೆ ಆದ್ದರಿಂದ ಒಂದು ತಿಳುವಳಿಕೆಗಾಗಿ ಒಂದು ಸಣ್ಣ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ಪಡೆಯಲು ಪ್ರಯತ್ನಿಸೋಣ ಇದು ಒಂದು ಸ್ಥಿರವಾದ ಫ್ರೇಮ್ ಸರಿನಾ ನೀವು ಎಲಾಸ್ಟಿಕ್ ಅನ್ನು ಹೊಂದಿದ್ದೀರಿ ಇದನ್ನು ಎಲಾಸ್ಟಿಕ್ ಡಯಾಫ್ರಾಮ್ ಎಂದು ಕರೆಯಲಾಗುತ್ತದೆ ಸರಿ ಇಲ್ಲಿ ನಾವು ಒತ್ತಡವನ್ನು ಅನ್ವಯಿಸಿದಾಗ ಇಲ್ಲಿ ನಾವು ಅದನ್ನು ಮಾಡಬಹುದು ಹಾಗಾಗಿ ಇಲ್ಲಿ ಏನಾಗುತ್ತದೆ ಎಂದರೆ ಇದನ್ನು ನೀವು ಇದಕ್ಕೆ ಫಿಕ್ಸ್ ಮಾಡುತ್ತೀರಿ ಮತ್ತು ಇದನ್ನು ಈ ಭಾಗಕ್ಕೆ ಫಿಕ್ಸ್ ಮಾಡಲಾಗುತ್ತದೆ ಹಾಗಾದರೆ ಈ ಸ್ಥಿರ ಭಾಗಗಳು ಯಾವುವು ಇವುಗಳನ್ನು ವಿದ್ಯುತ್ ಇನ್ಸುಲೇಟೆಡ್ ಪಿನ್ ಎಂದು ಕರೆಯಲಾಗುತ್ತದೆ ಸರಿ ಆದ್ದರಿಂದ ಇದನ್ನು ಚಲನೇಯ ಆರ್ಮೆಚರ್ ಎಂದು ಕರೆಯಲಾಗುತ್ತದೆ ಇದು ಚಲಿಸಬಲ್ಲದಾಗಿದೆ ನಂತರ ನೀವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಇದು ಒತ್ತಡ ಇದು ಚಲಿಸುತ್ತಿದೆ ನಂತರ ನೀವು ಒಂದು ಸ್ಟ್ರೈನ್ ಸೆನ್ಸಿಟಿವ್ ವೈರ್ ಅನ್ನು ಹೊಂದಿದ್ದೀರಿ ಅದನ್ನು ಉಪಯೋಗಿಸಲಾಗಿದೆ ಆದ್ದರಿಂದ ಈ ಫಿಕ್ಸಿಂಗ್ ನಾವು ಇಲ್ಲಿ ಏನು ಮಾಡಿದರೂ ಇದನ್ನು ಒಂದು ಸ್ಟ್ರೈನ್ ಸೆನ್ಸಿಟಿವ್ ತಂತಿಯ ಮೂಲಕ ಮಾಡಲಾಗುತ್ತದೆ ಆದ್ದರಿಂದ ಒತ್ತಡವನ್ನು ಅನ್ವಯಿಸಿದಾಗ ಆರ್ಮೆಚರ್ ಚಲಿಸುತ್ತದೆ ಆರ್ಮೆಚರ್ ಚಲಿಸಿದಾಗ ಸ್ಟ್ರೈನ್ಸ್ ಪರಿಚಯಗೊಳ್ಳುತ್ತಿವೆ ಸರಿ ಹೀಗೆ ಸ್ಟ್ರೈನ್ಸ್ ಪರಿಚಯಗೊಳ್ಳುತ್ತಿರುವಾಗ ಅದರಿಂದ ನಾವು ವಿದ್ಯುತ್ ಸಿಗ್ನಲ್ ನ ಔಟ್ಪುಟ್ ಅನ್ನು ಪಡೆಯಲು ಪ್ರಯತ್ನಿಸುತ್ತೇವೆ ಅಂದರೆ ರೆಸಿಸ್ಟೆನ್ಸ್ ಟೈಪ್ ಟ್ರಾನ್ಸ್ಡ್ಯೂಸರ್ ಇದು ಯಾವ ಮೂಲ ತತ್ವದಲ್ಲಿ ಕೆಲಸ ಮಾಡುತ್ತಿದೆ ಎಂದರೆ ಇದರಲ್ಲಿನ ತಂತಿಯ ಉದ್ದದ ವ್ಯತ್ಯಾಸವು ವಿದ್ಯುತ್ ಪ್ರತಿರೋಧಕವನ್ನು ಉಂಟುಮಾಡುತ್ತದೆ ಸ್ಥಿರ ಚೌಕಟ್ಟು ಮತ್ತು ಚಲಿಸುವ ಆರ್ಮೆಚರ್ ಗಳ ನಡುವೆ ನಾಲ್ಕು ಸ್ಟ್ರೈನ್ ಗೇಜ್ ಗಳನ್ನು ಬಳಸಲಾಗುತ್ತದೆ ಇವೆಲ್ಲವೂ ಸ್ಟ್ರೈನ್ ಸೆನ್ಸಿಟಿವ್ ವೈರ್ ಗಳು ಅಥವಾ ಸ್ಟ್ರೈನ್ ಗೇಜ್ ಗಳು ಆದ್ದರಿಂದ ಇವು ವಿದ್ಯುತ್ ಇನ್ಸುಲೇಟಿಂಗ್ ಪಿನ್ ಗಳು ವೈರ್ ಗಳು ಫ್ರೇಮ್ ಗೆ ನೆಲೆಗೊಂಡಿವೆ ಇಲ್ಲದಿದ್ದರೆ ಇದು ಮುಕ್ತವಾಗಿ ನೇತಾಡುತ್ತಿತ್ತು ಮತ್ತು ಫ್ರೇಮ್ ಗೆ ಮತ್ತು ಚಲಿಸುವ ಆರ್ಮೆಚರ್ ಗೆ ನೆಲೆಗೊಂಡಿದೆ ಆರಂಭಿಕ ಟೆನ್ಷನ್ ಅಡಿಯಲ್ಲಿ ಅಳವಡಿಸಲಾದ ತಂತಿಗಳು ಸಾಂಪ್ರದಾಯಿಕ ಸೇತುವೆಯ ಸರ್ಕ್ಯೂಟ್ನ ಸಕ್ರಿಯ ಕಾಲುಗಳನ್ನು ರೂಪಿಸುತ್ತವೆ ಆದ್ದರಿಂದ ಇದರೊಂದಿಗೆ ಪ್ರತಿರೋಧದ ವಿಧವನ್ನು ಅಳೆಯಲು ನಾವು ಪ್ರಯತ್ನಿಸಬಹುದು ಆದ್ದರಿಂದ ಒತ್ತಡದ ಅನ್ವಯಿಕೆಯು ಆರ್ಮೆಚರ್ ಗೆ ಸ್ಥಾನಪಲ್ಲಟವನ್ನು ಉಂಟುಮಾಡುತ್ತದೆ ಇದು ಎರಡು ತಂತಿಗಳನ್ನು ಉದ್ದವಾಗಿಸುತ್ತದೆ ಆದ್ದರಿಂದ ಅಂತಿಮವಾಗಿ ನಾನು ಸ್ಟ್ರೈನ್ ಗೇಜ್ ಗಳು ಇದು ಏನೂ ಅಲ್ಲ ಇದು ಕೇವಲ ವೀಟ್ಸ್ಟೋನ್ ಬ್ರಿಡ್ಜ್ ತತ್ವಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಾಲ್ಕು ಅರ್ಮ್ ಗಳಿವೆ ಆದ್ದರಿಂದ ಎರಡು ತಂತಿಗಳು ಉದ್ದವಾಗಿ ಮತ್ತು ಉಳಿದ ಎರಡು ತಂತಿಗಳಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅನ್ವಯಿಸಿದ ಒತ್ತಡವು ಕೇವಲ ತಂತಿಯ ಉದ್ದವನ್ನು ಬದಲಿಸುತ್ತದೆ ಇದರಿಂದಾಗಿ ತಂತಿಯ ಪ್ರತಿರೋಧವು ಬ್ರಿಡ್ಜ್ನ ಅಸಮತೋಲನವನ್ನು ಉಂಟುಮಾಡುತ್ತದೆ ನಂತರ ಸೇತುವೆಯ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸಲು ನಾಲ್ಕು ತಂತಿಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ಪ್ರತಿರೋಧಕ ಮಾದರಿಯ ಟ್ರಾನ್ಸ್ಡ್ಯೂಸರ್ ಹೀಗೆ ಕೆಲಸ ಮಾಡುತ್ತದೆ ನೀವು ಬ್ಲಾಕ್ ರೇಖಾಚಿತ್ರದಲ್ಲಿ ಅದನ್ನು ಹಾಕಬೇಕೆಂದಿದ್ದರೆ ಅದು ಈ ಒತ್ತಡದಂತೆ ಸರಿ ನಾವು ಯಾವುದೇ ಮಾನೋಮೀಟರ್ ಅನ್ನು ತೆಗೆದುಕೊಳ್ಳಬಹುದು ಇದರಿಂದ ನೀವು ಏನು ಪಡೆಯುತ್ತೀರಿ ಎಂದರೆ ಸ್ಥಾನಪಲ್ಲಟ ಮತ್ತೆ ಪ್ರತಿಯಾಗಿ ಈ ಸ್ಥಾನಪಲ್ಲಟವನ್ನು ಎಲೆಕ್ಟ್ರಿಕಲ್ ಗೆ ಜೋಡಿಸಬಹುದಾಗಿದೆ ಉದಾಹರಣೆಗೆ ನೀವು ಅದನ್ನು ಪೊಟೆನ್ಟಿಯೊಮೀಟರ್ ನೊಂದಿಗೆ ಹಾಕಬಹುದು ಮತ್ತು ನಂತರ ನಿಮಗೆ ವೋಲ್ಟೇಜ್ ನಲ್ಲಿ ಔಟ್ಪುಟ್ ಸಿಗುತ್ತದೆ ಇದು ಪೊಟೆನ್ಟಿಯೊಮೀಟರ್ ಪ್ರೆಶರ್ ಟ್ರಾನ್ಸ್ಡ್ಯೂಸರ್ ಗಾಗಿ ಪೊಟೆನ್ಟಿಯೋ ಆಧಾರಿತ ಬ್ಲಾಕ್ ರೇಖಾಚಿತ್ರ ಎಂದು ಹೇಳಬಹುದು ಆದ್ದರಿಂದ ಈ ಬ್ಲಾಕ್ ರೇಖಾಚಿತ್ರವು ಅನ್ವಯಗಳಿಗೆ ಬಳಸಲಾಗುವ ಒಂದು ವಿಶಿಷ್ಟ ವಾದ ಚಿತ್ರವಾಗಿದೆ ಸರಿ ಆದ್ದರಿಂದ ಮುಂದಿನದು ಇಂಡಕ್ಟಿವ್ ಟೈಪ್ ಟ್ರಾನ್ಸ್ಡ್ಯೂಸರ್ ಆಗಿದ್ದು ಇದನ್ನು ಇನ್ನೊಂದು ರೀತಿಯಲ್ಲಿ ಲೀನಿಯರ್ ವೇರಿಯೇಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಡ್ಯೂಸರ್ LVDT ಎಂದು ಕರೆಯಲಾಗುತ್ತದೆ ಹಾಗಾಗಿ ಇಲ್ಲಿ ನಾವು ಹಿಂದಿನ ಸ್ಲೈಡ್ ಗಳಲ್ಲಿ ನೋಡಿದಂತೆ ನೀವು ಎರಡು ವಿಷಯಗಳನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ನಡುವೆ ಒಂದು ಕೋರ್ ಇದೆ ಇದನ್ನು ಕೋರ್ ಎಂದು ಕರೆಯಲಾಗುತ್ತದೆ ಸರಿ ಮತ್ತು ಇಲ್ಲಿ ನೀವು ಪ್ರಾಥಮಿಕ ವೈಂಡಿಂಗ್ ಅನ್ನು ಹೊಂದಿರುತ್ತೀರಿ ಮತ್ತು ನೀವು ದ್ವಿತೀಯ ವೈಂಡಿಂಗ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಇದನ್ನು ನೀವು ಪ್ರಾಥಮಿಕ ವೈಂಡಿಂಗ್ ಎಂದು ಕರೆಯಬಹುದು ಮತ್ತು ಇದನ್ನು ಸೆಕೆಂಡರಿ ವೈಂಡಿಂಗ್ ಎಂದು ಕರೆಯಲಾಗುತ್ತದೆ ಸರಿನಾ ಆದ್ದರಿಂದ ಇದು 1 ಮತ್ತು 2 ರ ದ್ವಿತೀಯ ವೈಂಡಿಂಗ್ ಆಗಿದೆ ನಂತರ ನಮ್ಮ ಬಳಿ ಇರುವ ಔಟ್ಪುಟ್ ಅನ್ನು ಹೀಗೆ ತೆಗೆದುಕೊಳ್ಳಲಾಗುತ್ತದೆ ಇದು ಇಲ್ಲಿಂದ ಇಲ್ಲಿಗೆ ಬಂದು ನಂತರ ಪ್ಲಸ್ 1 ಆದ್ದರಿಂದ ಇಲ್ಲಿ ನಾವು ಏನು ಪಡೆಯುತ್ತಿವಿ ಎಂದರೆ ಅದು ಡಿಫರೆನ್ಷಿಯಲ್ ವೋಲ್ಟೇಜ್ ಸರಿನಾ ಇದು ಒಂದು ವಿಶಿಷ್ಟ LVDT ಆದ್ದರಿಂದ ಇದು ನಿಮಗೆ ಸ್ಥಾನಪಲ್ಲಟವನ್ನು ಮಾತ್ರ ನೀಡುತ್ತದೆ ಆದ್ದರಿಂದ ಇದು ಒಂದು ಇಂಡಕ್ಟಿವ್ ಟೈಪ್ ಟ್ರಾನ್ಸ್ಡ್ಯೂಸರ್ ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಒಂದು ಪ್ರಚೋದಕ ರೀತಿಯ ಪ್ರೆಶರ್ ಟ್ರಾನ್ಸ್ಡ್ಯೂಸರ್ ಇದು ಪರಸ್ಪರ ಇಂಡಕ್ಟೆನ್ಸ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಇದು ಯಾಂತ್ರಿಕ ಸ್ಥಾನಪಲ್ಲಟವನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಪರಿವರ್ತಿಸುತ್ತದೆ LVDT ಒಂದು ಪ್ರಾಥಮಿಕ ಮತ್ತು ಎರಡು ದ್ವಿತೀಯ ವೈಂಡಿಂಗ್ ಕಾಯಿಲ್ ಗಳನ್ನು ಒಳಗೊಂಡಿದ್ದು ಅದನ್ನು ಸಾಮಾನ್ಯ ಚೌಕಟ್ಟಿನ ಮೇಲೆ ಜೋಡಿಸಲಾಗಿದೆ ಸರಿ ಇವುಗಳನ್ನು ಒಂದು ಸಾಮಾನ್ಯ ಚೌಕಟ್ಟಿನ ಮೇಲೆ ಜೋಡಿಸಲಾಗುತ್ತದೆ ಇದು ಒಂದು ಸಾಮಾನ್ಯ ಚೌಕಟ್ಟು 3 ಕಾಯಿಲ್ ಗಳನ್ನು ಇನ್ಸುಲೇಟಿಂಗ್ ಬಾಬಿನ್ನ ಮೇಲೆ ಎಚ್ಚರಿಕೆಯಿಂದ ಸುತ್ತಲಾಗಿದೆ ಮಧ್ಯದಲ್ಲಿರುವ ಪ್ರಾಥಮಿಕ ಕಾಯಿಲ್ ನ ಎರಡೂ ಬದಿಗಳಲ್ಲಿ ಎರಡು ದ್ವಿತೀಯ ವೈಂಡಿಂಗ್ ಗಳನ್ನು ಸಮ್ಮಿತೀಯವಾಗಿ ಇರಿಸಲಾಗಿದೆ ಆದ್ದರಿಂದ ನೀವು ಇದರಿಂದ ಔಟ್ಪುಟ್ ಅನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ನೀವು ಡಿಫರೆನ್ಷಿಯಲ್ ವೋಲ್ಟೇಜ್ ಅನ್ನು ಪಡೆಯುತ್ತೀರಿ ಇನ್ಸುಲೇಟಿಂಗ್ ಬಾಬಿನ್ ನ ಮೇಲೆ ಸುತ್ತಲಾಗಿರುವ ಕಾಯಿಲ್ ನ ಮಧ್ಯಭಾಗದಲ್ಲಿ ನಾನ್ ಕಾಂಟ್ಯಾಕ್ಟಿಂಗ್ ಮ್ಯಾಗ್ನೆಟಿಕ್ ಕೋರ್ ಚಲಿಸುತ್ತದೆ ಈ ಕೋರ್ ಅನ್ನು ನಿಕ್ಕಲ್ ಕಬ್ಬಿಣದ ಮಿಶ್ರಲೋಹದಿಂದ ಏಕರೂಪದ ಸಾಂದ್ರ ಸಿಲಿಂಡರ್ ಆಗಿ ಮಾಡಲಾಗುತ್ತದೆ ಮತ್ತು ಎಚ್ಚರಿಕೆಯಿಂದ ಅನೆಲ್ ಮಾಡಲಾಗುತ್ತದೆ ಔಟ್ಪುಟ್ ಅನ್ನು ಪಡೆಯಲು ಅದು ವೈಂಡಿಂಗ್ ಗಳ ನಡುವಿನ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಲಾಗಿದೆ ಕೋರ್ ಈ ಸ್ಥಾನದಲ್ಲಿದ್ದಾಗ ದ್ವಿತೀಯ ವೈಂಡಿಂಗ್ ನಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್ ಗಳು ಸಮಾನವಾಗಿರುತ್ತದೆ ಮತ್ತು ಹಂತದಿಂದ 180 ಡಿಗ್ರಿಗಳು ಶೂನ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತವೆ ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ಅದು ಒಂದು ಶೂನ್ಯ ವಿಚಲನವನ್ನು ಹೊಂದಿರಬಹುದು ಅಥವಾ ಅದು ಒಂದು ಡಿಫ್ಲೆಕ್ಷನ್ ಟ್ರಾನ್ಸ್ಡ್ಯೂಸರ್ ಅನ್ನು ಹೊಂದಿರಬಹುದು ಆದ್ದರಿಂದ ಅದು ವಿಚಲನವನ್ನು ಹೊಂದಬಹುದು ಆದ್ದರಿಂದ ಇಲ್ಲಿ ಬಹುತೇಕ ಶೂನ್ಯ ವಿಚಲನವನ್ನು ನಾವು ಪಾಲಿಸುತ್ತೇವೆ ಮುಂದಿನದು ಪೀಜೊ ಟೈಪ್ ಟ್ರಾನ್ಸ್ಡ್ಯೂಸರ್ ಪೀಜೊ ಟೈಪ್ ಟ್ರಾನ್ಸ್ಡ್ಯೂಸರ್ ಇಲ್ಲಿ ಏನಾಗುತ್ತದೆ ಎಂದರೆ ನೀವು ಔಟ್ಪುಟ್ ಗಳನ್ನು ತೆಗೆದುಕೊಳ್ಳುವ ಒಂದು ಪೀಜೊ ಕ್ರಿಸ್ಟಲ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಇದು ಔಟ್ಪುಟ್ ವೋಲ್ಟೇಜ್ ಮತ್ತು ಇದು ಒಂದು ಪೀಜೊ ಕ್ರಿಸ್ಟಲ್ ಸರಿ ಆದ್ದರಿಂದ ಇದನ್ನು ಡಯಾಫ್ರಾಮ್ ಗೆ ಜೋಡಿಸಲಾಗಿದೆ ಆದ್ದರಿಂದ ಇದು ನಿಮ್ಮ ಡಯಾಫ್ರಾಮ್ ಇದರ ಸಂವೇದನಾಶೀಲತೆಯನ್ನು ಹೆಚ್ಚಿಸಲು ನೀವು ಬಯಸಿದರೆ ನೀವು ಅದನ್ನು ಕಾರ್ರುಗೇಟೆಡ್ ಗೊಳಿಸಬಹುದು ನಾನು ಅದನ್ನು ಕಾರ್ರುಗೇಟೆಡ್ ಗೊಳಿಸಬಲ್ಲೆ ಅದು ಉತ್ತಮ ಬಿಗಿತವನ್ನು ನೀಡುತ್ತದೆ ಇದು ಕಾರ್ರುಗೇಟೆಡ್ ಆದ್ದರಿಂದ ಇದು ವ್ಯವಸ್ಥೆಯೊಳಗಿರಬೇಕು ಆದ್ದರಿಂದ ನಾವು ಮಾಡುವ ಕೆಲಸವೆಂದರೆ ನಾವು ಒಂದು ವ್ಯವಸ್ಥೆಯೊಳಗೆ ಅದನ್ನು ಇರಿಸಿ ಮುಚ್ಚೋಣ ಇಲ್ಲಿ ಮತ್ತು ಇದು ಇಲ್ಲಿದೆ ಸರಿ ಆದ್ದರಿಂದ ಇಲ್ಲಿ ನಾವು ಇದರ ಮೂಲಕ ಒತ್ತಡವನ್ನು ಅನ್ವಯಿಸುತ್ತೇವೆ ಸರಿ ಇಲ್ಲಿ ಯಾಂತ್ರಿಕವಾಗಿ ಜೋಡಿಸಲ್ಪಟ್ಟಿದೆ ಇದು ಒಂದು ಪೀಜೋ ಕ್ರಿಸ್ಟಲ್ ಆಗಿದೆ ಆದ್ದರಿಂದ ಒತ್ತಡವನ್ನು ಅನ್ವಯಿಸಲಾಗುತ್ತದೆ ಕಾರ್ರುಗೇಟೆಡ್ ಡಯಾಫ್ರಾಮ್ ಚಲಿಸುತ್ತದೆ ಮತ್ತೆ ಪ್ರತಿಯಾಗಿ ಈ ಚಲನೆ ಯನ್ನು ಒಂದು ಪೀಜೋ ಕ್ರಿಸ್ಟಲ್ ಗೆ ಜೋಡಿಸಲಾಗುತ್ತದೆ ಪೀಜೋ ಕ್ರಿಸ್ಟಲ್ ಸ್ಥಾನಪಲ್ಲಟವನ್ನು ವೋಲ್ಟೇಜ್ ಆಗಿ ಪರಿವರ್ತಿಸುತ್ತದೆ ಮತ್ತೆ ವೋಲ್ಟೇಜ್ ತುಂಬಾ ಚಿಕ್ಕದಾಗಿದೆ ಅದು ಆಂಪ್ಲಿಫೈಡ್ ಆಗುತ್ತಿದೆ ಪ್ರತ್ಯೇಕ ಸರ್ಕ್ಯೂಟ್ ಇದೆ ಆದ್ದರಿಂದ ಪೀಜೋ ಕ್ರಿಸ್ಟಲ್ ಪ್ರೆಶರ್ ಟ್ರಾನ್ಸ್ಡ್ಯೂಸರ್ ಒಂದು ಸಕ್ರಿಯ ರೀತಿಯ ಪ್ರೆಶರ್ ಟ್ರಾನ್ಸ್ಡ್ಯೂಸರ್ ಆಗಿದ್ದು ಇದು ಒಂದು ತತ್ವದ ಮೇಲೆ ಕೆಲಸ ಮಾಡುತ್ತದೆ ಪೀಜೋ ಕ್ರಿಸ್ಟಲ್ ನ ಮೇಲೆ ಒತ್ತಡವನ್ನು ಅನ್ವಯಿಸಿದಾಗ ಒಂದು ಎಲೆಕ್ಟ್ರಿಕ್ ಚಾರ್ಜ್ಅನ್ನು ಉತ್ಪಾದಿಸಲಾಗುತ್ತದೆ ಕ್ರಿಸ್ಟಲ್ಲೀನ್ ವಸ್ತುವಿನ ಒಂದು ಬ್ಲಾಕ್ ಪೀಜೋ ಕ್ರಿಸ್ಟಲ್ ನಲ್ಲಿ ಮೂಲಭೂತ ಎಲಿಮೆಂಟ್ ಅನ್ನು ರೂಪಿಸುತ್ತದೆ ಇದು ಆದ್ಯತೆಯ ಅಕ್ಷದ ಉದ್ದಕ್ಕೂ ಅನ್ವಯಿಸಿದ ಒತ್ತಡದಿಂದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ನಾನು ನಿಮಗೆ ಹೇಳಿದಂತೆ ಟ್ರಾನ್ಸ್ಡ್ಯೂಸರ್ ಒಂದು ಕಾರ್ರುಗೇಟೆಡ್ ಲೋಹದ ಡಯಾಫ್ರಾಮ್ ಅನ್ನು ಹೊಂದಿದ್ದು ಅದರ ಮೇಲೆ ಒತ್ತಡವನ್ನು ಅನ್ವಯಿಸಲಾಗುತ್ತದೆ ಆದ್ದರಿಂದ ಅದನ್ನು ಸೀಲಿಂಗ್ ನೊಂದಿಗೆ ಜೋಡಿಸಲು ಒಂದು ಯಾಂತ್ರಿಕ ಕೊಂಡಿ ಇದೆ ಮತ್ತು ಪೀಜೋ ಕ್ರಿಸ್ಟಲ್ ಒಂದು ದಿಕ್ಕಿನಲ್ಲಿ ಗರಿಷ್ಠ ಪಿಜೋ ಪ್ರತಿಕ್ರಿಯೆ ಯನ್ನು ಮತ್ತು ಇನ್ನೊಂದು ದಿಕ್ಕಿನಲ್ಲಿ ಕನಿಷ್ಠ ಪ್ರತಿಕ್ರಿಯೆಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹೀಗೆ ಪೀಜೋ ಕ್ರಿಸ್ಟಲ್ ಅನ್ವಯಿಸಿದ ಒತ್ತಡವನ್ನು ಗ್ರಹಿಸುತ್ತದೆ ಮತ್ತು ಅನ್ವಯಿಸಿದ ಒತ್ತಡಕ್ಕೆ ಅನುಗುಣವಾಗಿ ವೋಲ್ಟೇಜ್ ಅನ್ನು ಉತ್ಪತ್ತಿ ಮಾಡುತ್ತದೆ ಆದ್ದರಿಂದ ಇದು ನಾವು ಇಲ್ಲಿ ನೋಡಿದ ರೇಖಾಚಿತ್ರವಾಗಿದೆ ಮುಂದಿನ ವಿಧವೆಂದರೆ ಡೆಡ್ ವೇಟ್ ಪ್ರೆಶರ್ ಗೇಜ್ ಡೆಡ್ ವೇಟ್ ಪ್ರೆಶರ್ ಗೇಜ್ ಅಥವಾ ಪಿಸ್ಟನ್ ಗೇಜ್ ಎಂಬುದು ಸ್ಥಿರ ಒತ್ತಡವನ್ನು ಅಳೆಯಲು ಅತ್ಯಂತ ಜನಪ್ರಿಯ ಸಾಧನವಾಗಿದೆ ಇದು ಆರ್ಕಿಮಿಡಿಸ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಆದ್ದರಿಂದ ಅನ್ವಯಿಸಿದ ತೂಕದಿಂದ ಸ್ಥಾನಪಲ್ಲಟಗೊಂಡ ಅನಿಲ ಅಥವಾ ಫ್ಲೂಯಿಡ್ ಮತ್ತು ಪಿಸ್ಟನ್ ಒಂದು ಬಯಾಂಟ್ ಬಲವನ್ನು ಪ್ರಯೋಗಿಸುತ್ತದೆ ಇದರಿಂದ ಅನಿಲವು ಒತ್ತಡವನ್ನು ಸೂಚಿಸುತ್ತದೆ ಡೆಡ್ ವೇಟ್ ಪ್ರೆಶರ್ ಗೇಜ್ ಒಂದು ಪಿಸ್ಟನ್ ಅನ್ನು ಒಳಗೊಂಡಿದ್ದು ಅದನ್ನು ಇಂಜೆಕ್ಷನ್ಗಾಗಿ ಬಳಸುವ ನಿಮ್ಮ ಸಿರಿಂಜ್ನಂತಹ ಕ್ಲೋಸ್ಡ್ ಫಿಟ್ಟೆಡ್ ಸಿಲಿಂಡರ್ ಗೆ ಸೇರಿಸಲಾಗುತ್ತದೆ ನಿಖರವಾಗಿ ಯಂತ್ರಿತವಾಗಿರುವ ಪಿಸ್ಟನ್ ನ ತೂಕವು ತಿಳಿದಿದೆ ಆದ್ದರಿಂದ ನೀವು ಇದನ್ನು ನೋಡಿದರೆ ಇದು ಹೀಗಿದೆ ಇಲ್ಲಿ ಪ್ರೆಶರ್ ಗೇಜ್ ಇದೆ ಆದ್ದರಿಂದ ಇಲ್ಲೊಂದು ಚೇಂಬರ್ ಇದೆ ಒಂದು ಡೆಡ್ ವೇಟ್ ಇದೆ ಆದ್ದರಿಂದ ಒಂದು ಪ್ಲಂಗರ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಪಂಪ್ ಇದೆ ಆದ್ದರಿಂದ ಇಲ್ಲಿ ಈ ತೂಕವು ಸಮತೋಲನದಲ್ಲಿದ್ದು ನಾವು ಗೇಜ್ ಅನ್ನು ಅಳೆಯಲು ಪ್ರಯತ್ನಿಸುತ್ತೇವೆ ಇದು ಆರ್ಕಿಮಿಡಿಸ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಪಿಸ್ಟನ್ ಮತ್ತು ಸಿಲಿಂಡರ್ ಗಳೆರಡರ ಅಡ್ಡ ಛೇದದ ಪ್ರದೇಶವು ತಿಳಿದಿದೆ ಡೆಡ್ ವೇಟ್ ಟೆಸ್ಟರ್ ಚೇಂಬರ್ನ ತಳಭಾಗವನ್ನು ಚೆಕ್ ವಾಲ್ವ್ ನೊಂದಿಗೆ ಒದಗಿಸಲಾಗಿದೆ ಪಿಸ್ಟನ್ ಅನ್ನು ಮೊದಲು ತೆಗೆಯಲಾಗುತ್ತದೆ ಮತ್ತು ಚೇಂಬರ್ ಮತ್ತು ಸಿಲಿಂಡರ್ ಅನ್ನು ಮುಂದಿನ ಸ್ಥಾನದಲ್ಲಿ ಪ್ಲಂಗರ್ ನೊಂದಿಗೆ ಶುದ್ಧ ಫ್ಲೂಯಿಡ್ ನಿಂದ ತುಂಬಲಾಗುತ್ತದೆ ಪಿಸ್ಟನ್ ಮತ್ತು ವೇಟ್ ನ ಸಂಯೋಜನೆಯನ್ನು ಮೇಲೆತ್ತಲು ಸಾಕಷ್ಟು ಬಲವನ್ನು ಪಡೆಯುವವರೆಗೆ ಒತ್ತಡವನ್ನು ನಿಧಾನವಾಗಿ ಅನ್ವಯಿಸಲಾಗುತ್ತದೆ ಆದ್ದರಿಂದ ನೀವು ಇದನ್ನು ನೋಡಿದರೆ ಇದು ಪಿಸ್ಟನ್ ಮತ್ತು ವೇಟ್ ಆದ್ದರಿಂದ ನೀವು ಇದನ್ನು ನಿಧಾನಗೊಳಿಸಲು ಪ್ರಯತ್ನಿಸಿದಾಗ ನಾವು ಇದನ್ನು ಮೌಲ್ಯವಾಗಿ ಹೊಂದಿಸುತ್ತೇವೆ ಆದ್ದರಿಂದ ಪಿಸ್ಟನ್ ಮತ್ತು ವೇಟ್ ನ ಸಂಯೋಜನೆಯನ್ನು ಮೇಲೆತ್ತಲು ಸಾಕಷ್ಟು ಬಲವನ್ನು ಪಡೆಯುವವರೆಗೆ ಒತ್ತಡವನ್ನು ನಿಧಾನವಾಗಿ ಅನ್ವಯಿಸಲಾಗುತ್ತದೆ ಪಿಸ್ಟನ್ ಸಿಲಿಂಡರ್ ನ ಒಳಗೆ ಮುಕ್ತವಾಗಿ ತೇಲಾಡುವಾಗ ವ್ಯವಸ್ಥೆಯು ಸಿಸ್ಟಂ ಒತ್ತಡದೊಂದಿಗೆ ಸಮತೋಲನದಲ್ಲಿರುತ್ತದೆ ಆದ್ದರಿಂದ ಡೆಡ್ ವೇಟ್ ಒತ್ತಡವನ್ನು ಈ ಕೆಳಗಿನಂತೆ ಲೆಕ್ಕಹಾಕಲಾಗುತ್ತದೆ ಅಲ್ಲಿ Fe ಪಿಸ್ಟನ್ ಮತ್ತು ತೂಕದ ಸಂಯೋಜನೆಯ ಸಮಾನ ಬಲ Ae ಎಂಬುದು ಪಿಸ್ಟನ್ ಮತ್ತು ಸಿಲಿಂಡರ್ ಸಂಯೋಜನೆಯಸಮಾನವಾದ ಪ್ರದೇಶವಾಗಿದೆ ಮತ್ತು Pdw ಡೆಡ್ ವೇಟ್ ಒತ್ತಡ ಆದ್ದರಿಂದ ಪರೀಕ್ಷಿಸಬೇಕಾದ ಗೇಜ್ ಅನ್ನು ಇಲ್ಲಿ ಓದುವಾಗ ನೀವು ನೋಡುತ್ತೀರಿ ಇದು ಒಂದು ಚೆಕ್ ವಾಲ್ವ್ ಚೇಂಬರ್ ಪ್ರೆಶರ್ ಪಿಸ್ಟನ್ ಹೆಡ್ ಮತ್ತು ಪ್ಲಂಗರ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಪಂಪನ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳುವವರೆಗೆ ಚೆಕ್ ವಾಲ್ವ್ ಅನ್ನು ಸರಿಹೊಂದಿಸಲಾಗುತ್ತದೆ ಧನ್ಯವಾದಗಳು